ಹಿಂದಿನ ಉಪನ್ಯಾಸಗಳಲ್ಲಿ ನಾವು ಕೈಗಾರಿಕೆಗಳ ಕ್ರಾಂತಿಯ ಬಗ್ಗೆ ನೋಡಿದ್ದೇವೆ ಕೈಗಾರಿಕಾ ಕ್ರಾಂತಿ ಅಂತರ್ಜಾಲ ಕ್ರಾಂತಿ ಮತ್ತು ಪ್ರಸ್ತುತ ಕೈಗಾರಿಕೆಗಳು ಸಾಗುತ್ತಿರುವ ಕೈಗಾರಿಕಾ ಅಂತರ್ಜಾಲ ಕ್ರಾಂತಿ ಸಾಗುತ್ತಿರುವ ಬಗ್ಗೆ ಈಗ ಸಮಾನಾಂತರ ಕೈಗಾರಿಕಾ ಐಒಟಿ ಬಹಳ ಜನಪ್ರಿಯವಾಗಿದೆ ಎಂದು ನಾವು ನೋಡಿದ್ದೇವೆ ಮತ್ತು ನಾವು ಕೈಗಾರಿಕಾ ಇಂಟರ್ನೆಟ್ ಅಥವಾ ಕೈಗಾರಿಕಾ ಐಒಟಿ ಬಗ್ಗೆ ಮಾತನಾಡುತ್ತಿದ್ದೇವೆ ಮೂಲಭೂತವಾಗಿ ಇದು ಸಂವೇದನೆ ಮತ್ತು ಕಾರ್ಯಗತಗೊಳಿಸುವಿಕೆಯ ಬಗ್ಗೆ ಸಂವೇದನೆ ಮತ್ತು ಕಾರ್ಯಗತಗೊಳಿಸುವಿಕೆ ಬಹಳ ಮುಖ್ಯ ಮತ್ತು ನಂತರ ಸಂಪರ್ಕ ಸಂವಹನ ವಿಶ್ಲೇಷಣೆ ಮತ್ತು ಮುಂತಾದ ವಿಷಯಗಳು ಬರುತ್ತವೆ ಆದ್ದರಿಂದ ವಿಭಿನ್ನ ಸೆನ್ಸಾರ್ಗಳು ಇವೆ ನಾವು ವಿಭಿನ್ನ ಸೆನ್ಸಾರ್ಗಳ ಪರಿಚಯಾತ್ಮಕ ಸಮಸ್ಯೆಗಳ ಬಗ್ಗೆ ಮಾತನಾಡುವಾಗ ಸಂವೇದನೆ ಮತ್ತು ಕಾರ್ಯಗತಗೊಳಿಸುವಿಕೆ ಕೂಡ ಐಒಟಿಯೊಂದಿಗೆ ಸಂಪರ್ಕ ಸಾಧಿಸಲು ಬಳಸಬಹುದಾದ ವಿಭಿನ್ನ ಸಂವೇದಕಗಳನ್ನು ನಾನು ನಿಮಗೆ ತೋರಿಸಿದ್ದೇನೆ ಕೈಗಾರಿಕಾ ಐಒಟಿಗೆ ಕೆಲವು ನಿರ್ದಿಷ್ಟ ಅವಶ್ಯಕತೆಗಳಿವೆ ಕೈಗಾರಿಕೆಗಳಲ್ಲಿ ಬಳಸಲಾಗುವ ಸೆನ್ಸಾರ್ಗಳು ವಿಶಿಷ್ಟವಾಗಿರುತ್ತವೆ ಅವುಗಳು ಹೆಚ್ಚಿನ ಕಾರ್ಯಕ್ಷಮತೆಯನ್ನು ಹೊಂದಿರುತ್ತವೆ ಹೆಚ್ಚು ನಿಖರವಾಗಿರುತ್ತವೆ ಮತ್ತು ಹೆಚ್ಚಿನ ಸಮಯದವರೆಗೆ ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತದೆ ಆದ್ದರಿಂದ ಅವು ಉನ್ನತ ದರ್ಜೆಯವು ಉತ್ತಮ ಪ್ರದರ್ಶನ ಹೆಚ್ಚು ಮತ್ತು ಸಾಮಾನ್ಯವಾಗಿ ಸ್ಕೇಲೆಬಲ್ ಮತ್ತು ಹೆಚ್ಚಿನ ಸಮಯದವರೆಗೆ ಕೆಲಸ ಮಾಡಬಹುದು ಆದ್ದರಿಂದ ಕೈಗಾರಿಕಾ ವಲಯದಲ್ಲಿ ಬಳಸಲಾಗುತ್ತಿರುವ ಈ ವಿಭಿನ್ನ ಸೆನ್ಸಾರ್ಗಳು ಮತ್ತು ಅಕ್ಚುಯೆಟರ್ಸ್ಗಗಳ ನಿರ್ದಿಷ್ಟತೆಗಳನ್ನು ನಾವು ಈಗ ಅರ್ಥಮಾಡಿಕೊಳ್ಳಬೇಕು ಆದ್ದರಿಂದ ಕೈಗಾರಿಕಾ ಸಂವೇದನೆ ಮತ್ತು ಕಾರ್ಯಗತಗೊಳಿಸುವಿಕೆಯು ಈ ನಿರ್ದಿಷ್ಟ ಉಪನ್ಯಾಸದಲ್ಲಿ ನಾವು ಒಳಗೊಳ್ಳಲಿದ್ದೇವೆ ಆದ್ದರಿಂದ ನಾವು ಐಐಒಟಿ ಬಗ್ಗೆ ಮಾತನಾಡುವಾಗ ಪುನರಾವರ್ತನೆಯಂತೆ ನಾವು ಐಒಟಿ ಬಗ್ಗೆ ಮಾತನಾಡುತ್ತಿದ್ದರೆ ಆದರೆ ಉದ್ಯಮ ನಿರ್ದಿಷ್ಟ ಅಪ್ಲಿಕೇಶನ್ಗಳನ್ನು ಪರಿಗಣಿಸುತ್ತೇವೆ ಮತ್ತು ಕೆಲವು ಉದ್ಯಮ ನಿರ್ದಿಷ್ಟ ಅವಶ್ಯಕತೆಗಳಿವೆ ಅದನ್ನು ಪೂರೈಸಬೇಕಾಗುತ್ತದೆ ಆದರೆ ಐಐಒಟಿಗೆ ಐಒಟಿ ಸೆನ್ಸಾರ್ಗಳು ಮತ್ತು ಅಕ್ಚುಯೆಟರ್ಸ್ಗಗಳು ಪ್ರಮುಖ ತಂತ್ರಜ್ಞಾನಗಳಾಗಿವೆ ಇವುಗಳು ಪ್ರಮುಖ ಘಟಕಗಳಾಗಿವೆ ಇವುಗಳನ್ನು ಬಳಸಲಾಗುತ್ತದೆ ಮತ್ತು ಇವುಗಳು ಮೂಲತಃ ಈ ಎಲ್ಲಾ ವಿಭಿನ್ನ ಡೇಟಾಗಳ ಸಂಗ್ರಹದ ಹಿಂದೆ ಬೆನ್ನೆಲುಬಾಗಿ ರೂಪುಗೊಳ್ಳುತ್ತವೆ ಮತ್ತು ವ್ಯವಸ್ಥೆಯಲ್ಲಿ ಕ್ರಿಯಾತ್ಮಕವಾಗಿ ವಿಭಿನ್ನ ಬದಲಾವಣೆಗಳನ್ನು ಮಾಡುತ್ತವೆ ಸೆನ್ಸಾರ್ಗಳು ಮೂಲತಃ ಐಐಓಟಿ ಡೇಟಾದ ಪ್ರಾಥಮಿಕ ಮೂಲವಾಗಿದೆ ವಿಭಿನ್ನ ರೀತಿಯ ಡೇಟಾ ಇರಬಹುದು ಅದನ್ನು ವಿಭಿನ್ನ ಸೆನ್ಸಾರ್ಗಳನ್ನು ಬಳಸಿ ಗ್ರಹಿಸಬಹುದು ಸೆನ್ಸಾರ್ಗಳು ಸ್ವತಃ ಅನಲಾಗ್ ಅಥವಾ ಡಿಜಿಟಲ್ ಸೆನ್ಸಾರ್ಗಳಾಗಿರಬಹುದು ಮತ್ತು ಈ ಸೆನ್ಸಾರ್ಗಳನ್ನು ಕೈಗಾರಿಕಾ ಸನ್ನಿವೇಶಗಳಲ್ಲಿ ನಿಯೋಜಿಸಬೇಕಾಗಿರುವುದು ಸಾಮಾನ್ಯವಾಗಿ ಸಾಕಷ್ಟು ಅನಲಾಗ್ ಡೇಟಾ ಡಿಜಿಟಲ್ ಡೇಟಾ ಮತ್ತು ಡೇಟಾ ಮಾತ್ರವಲ್ಲ ಆದರೆ ಬೃಹತ್ತಾದ ಡೇಟಾವನ್ನು ಸಂಗ್ರಹಿಸಲಿದೆ ಆದ್ದರಿಂದ ಹಿಂದಿನ ಉಪನ್ಯಾಸವೊಂದರಲ್ಲಿ ನಾನು ಮಾತನಾಡಿದ ಈ ದೊಡ್ಡ ಡೇಟಾವು ನೀವು ಉದ್ಯಮ ಪ್ರಮಾಣದ ಸೆನ್ಸಾರ್ಗಳನ್ನು ನಿಯೋಜಿಸಲು ಮತ್ತು ಒಂದಕ್ಕೊಂದು ಮತ್ತು ವಿಭಿನ್ನ ಯಂತ್ರಗಳಿಗೆ ಸಂಪರ್ಕ ಹೊಂದಲು ಹೋದರೆ ಈ ಎಲ್ಲಾ ಬಿಗ್ ಡೇಟಾ ಗುಣಲಕ್ಷಣಗಳು ಮೂಲತಃ ಬರಲಿವೆ ಸೆನ್ಸಾರ್ಗಳಿಂದ ಸಂಗ್ರಹಿಸಲಾದ ಡೇಟಾವನ್ನು ಇದರೊಂದಿಗೆ ನಡೆಸಬೇಕಾಗುತ್ತದೆ ಬುದ್ಧಿವಂತಿಕೆಯೊಂದಿಗೆ ನಡೆಸಬೇಕಾಗುತ್ತದೆ ಆದ್ದರಿಂದ ಈ ಪ್ರಕ್ರಿಯೆಯಿಂದ ಡೇಟಾದಿಂದ ಮಾಹಿತಿ ಮತ್ತು ಜ್ಞಾನವನ್ನು ಪಡೆಯಲು ಪ್ರಕ್ರಿಯೆಗೊಳಿಸಲು ಈ ಡೇಟಾವನ್ನು ಪ್ರಕ್ರಿಯೆಗೊಳಿಸಬೇಕಾಗುತ್ತದೆ ಮತ್ತು ಅದರ ನಂತರ ಸಂಸ್ಕರಣೆ ವಿಶ್ಲೇಷಣೆ ನೈಜ ಸಮಯದಲ್ಲಿ ಸಂಗ್ರಹಿಸಲಾದ ಡೇಟಾದಿಂದ ವಿಶಿಷ್ಟ ಸನ್ನಿವೇಶಗಳಲ್ಲಿ ಮಾಡಬಹುದಾಗಿದೆ ಕೆಲವು ನೈಜ ಸಮಯದ ಕಾರ್ಯಗತಗೊಳಿಸುವಿಕೆಯನ್ನು ಸಹ ಮಾಡಬಹುದು ಮತ್ತು ನಿಯಂತ್ರಣ ನಿರ್ಧಾರಗಳನ್ನು ಅನುಸರಿಸಿ ಈ ಕಾರ್ಯವನ್ನು ಮಾಡಬಹುದು ಉದ್ಯಮಕ್ಕೆ ಸಂವೇದನೆಯ ಅವಶ್ಯಕತೆಯಿದೆ ಮತ್ತು ಉದ್ಯಮದಲ್ಲಿ ಬಳಸಲಾಗುವ ಈ ಸೆನ್ಸರ್ಗಳು ಉನ್ನತ ಮಟ್ಟದ ಯಾಂತ್ರೀಕರಣವನ್ನು ಉತ್ತೇಜಿಸಲು ಉತ್ಪಾದಕತೆಯನ್ನು ಹೆಚ್ಚಿಸಲು ಈ ವಿಭಿನ್ನ ಉತ್ಪನ್ನಗಳ ಗುಣಮಟ್ಟವನ್ನು ಸುಧಾರಿಸಲು ಉತ್ಪಾದನೆಗೆ ಬಳಸಲಾಗುವ ಪ್ರಕ್ರಿಯೆಗಳ ಗುಣಮಟ್ಟವನ್ನು ಒಟ್ಟಾರೆ ಸುರಕ್ಷತೆಯನ್ನು ಸುಧಾರಿಸಲು ಮತ್ತು ಯಂತ್ರೋಪಕರಣಗಳ ಅಲಭ್ಯತೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಕೈಗಾರಿಕಾ ಮಾನದಂಡದ ಅವಶ್ಯಕತೆಗಳ ಪ್ರಕಾರ ಇದು ವಿಶ್ವಾಸಾರ್ಹ ಸಂವೇದನೆ ಕಡಿಮೆ ವೆಚ್ಚದ ಸಂವೇದನೆ ಮತ್ತು ಕಾರ್ಯಗತಗೊಳಿಸುವಿಕೆ ಮತ್ತು ಶಾಶ್ವತ ಸೆನ್ಸಾರ್ ಮತ್ತು ಅಕ್ಚುಯೆಟರ್ ನೆಟ್ವರ್ಕ್ ಸಂಪರ್ಕವನ್ನು ಹೊಂದಿರಬೇಕು ಆದ್ದರಿಂದ ಈ ಅವಶ್ಯಕತೆಗಳ ಅರ್ಥವೇನೆಂದರೆ ನಾವು ಕಡಿಮೆ ವೆಚ್ಚವನ್ನು ಹೊಂದಿರುವ ಆದರೆ ಹೆಚ್ಚಿನ ಕಾರ್ಯಕ್ಷಮತೆಯ ವಿಶ್ವಾಸಾರ್ಹ ಸೆನ್ಸಾರ್ಗಳನ್ನು ಹೊಂದಿರಬೇಕು ಕಡಿಮೆ ವೆಚ್ಚದ ಕಾರಣ ನಾವು ಈ ವಿಭಿನ್ನ ಸೆನ್ಸಾರ್ಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬಳಸಲಿದ್ದೇವೆ ಒಂದು ಸೆನ್ಸರ್ ತುಂಬಾ ದುಬಾರಿಯಾಗಿದೆ ಎಂದು ನೀವು ಭಾವಿಸಬಾರದು ಆದ್ದರಿಂದ ನೀವು ಅದನ್ನು ಕೇವಲ ಒಂದು ಯಂತ್ರಕ್ಕೆ ಮಾತ್ರ ಬಳಸಬಹುದು ನೀವು ಈಗ ಕೈಗಾರಿಕಾ ಅಂತರ್ಜಾಲ ಅಥವಾ ಐಐಒಟಿಯಲ್ಲಿ ನೀವು ಈ ಎಲ್ಲಾ ವಿಭಿನ್ನ ಯಂತ್ರಗಳನ್ನು ಇಂಟರ್ ನೆಟ್ ವರ್ಕ್ ಮಾಡಬೇಕು ಮತ್ತು ಸೆನ್ಸರ್ ಗಳನ್ನು ಕೂಡ ಸೆನ್ಸಾರ್ಗಳನ್ನು ಸ್ವತಃ ನೀವು ಪುನರಾವರ್ತಿಸಲು ಮತ್ತು ಹೆಚ್ಚಿಸಲು ಬಯಸಿದರೆ ಇವುಗಳು ತುಂಬಾ ಅಗ್ಗವಾಗಿರಬೇಕು ಇಲ್ಲದಿದ್ದರೆ ನೀವು ಬೇರೆ ಬೇರೆ ಯಂತ್ರಗಳಲ್ಲಿ ನಿಯೋಜಿಸಲು ಅಂತಹ ಅನೇಕ ಸೆನ್ಸಾರ್ಗಳನ್ನು ಹೊಂದಲು ಸಾಧ್ಯವಿಲ್ಲ ಆದ್ದರಿಂದ ಅವು ಕಡಿಮೆ ವೆಚ್ಚದಲ್ಲಿರಬೇಕು ಹೆಚ್ಚಿನ ಕಾರ್ಯಕ್ಷಮತೆ ಏಕೆಂದರೆ ಈ ಸೆನ್ಸಾರ್ಗಳು ವಿಪರೀತ ಪರಿಸ್ಥಿತಿಗಳಲ್ಲಿ ಯಂತ್ರ ಸಂವೇದನೆಯಲ್ಲಿ ದೀರ್ಘಾವಧಿಯವರೆಗೆ ಈ ಸೆನ್ಸರ್ಗಳು ನಿರ್ವಹಿಸಬೇಕಾಗುತ್ತದೆ ಮತ್ತು ಅವು ವಿಶ್ವಾಸಾರ್ಹವಾಗಿರಬೇಕು ಏಕೆಂದರೆ ಅವುಗಳು ದೀರ್ಘಾವಧಿಯವರೆಗೆ ಕಾರ್ಯನಿರ್ವಹಿಸಬೇಕಾಗುತ್ತದೆ ಆದರೆ ಅವಲಂಬಿಸಬಹುದಾದ ಡೇಟಾವನ್ನು ಕಳಿಸಬೇಕಾಗುತ್ತದೆ ಅವು ನಿಖರ ಮತ್ತು ವಿಶ್ವಾಸಾರ್ಹವಾಗಿರಬೇಕು ಆದ್ದರಿಂದ ಉದ್ಯಮಕ್ಕೆ ಸಂಬಂಧಿಸಿದ ಕೈಗಾರಿಕಾ ಸಂಬಂಧಿತ ಸೆನ್ಸಾರ್ಗಳನ್ನು ಬಳಸುವುದಕ್ಕಾಗಿ ಇವು ಕೆಲವು ಅವಶ್ಯಕತೆಗಳಾಗಿವೆ ಆದ್ದರಿಂದ ಈ ಕೆಲವು ವಿಭಿನ್ನ ಸೆನ್ಸಾರ್ಗಳನ್ನು ಈಗ ನಾನು ನಿಮಗೆ ತೋರಿಸುತ್ತೇನೆ ಆದ್ದರಿಂದ ಇಲ್ಲಿ ಇದು ಒಂದು ವಿಧ ಆದ್ದರಿಂದ ಇಲ್ಲಿ ನಾನು ನಿಮಗೆ ಮೂರು ವಿಭಿನ್ನ ಸೆನ್ಸಾರ್ಗಳನ್ನು ತೋರಿಸುತ್ತೇನೆ ಇವು ಮೂರು ವಿಭಿನ್ನ ಅನಿಲ ಸೆನ್ಸಾರ್ಗಳು ಆದ್ದರಿಂದ ಇದು ಕಾರ್ಬನ್ ಮಾನಾಕ್ಸೈಡ್ ಸೆನ್ಸಾರ್ ಆಗಿದೆ ಮತ್ತು ನಂತರ ನೀವು ಮೀಥೇನ್ ಸೆನ್ಸಾರ್ ಅನ್ನು ಹೊಂದಿದ್ದೀರಿ ಇದು ಮೀಥೇನ್ ಸೆನ್ಸಾರ್ ಆಗಿದೆ ನೀವು ಇಲ್ಲಿ ನೋಡಬಹುದು ಇದು ಮೀಥೇನ್ ಸೆನ್ಸಾರ್ ಆಗಿದ್ದು ಅದರ ಕೆಳಭಾಗದಲ್ಲಿ ಮೂರು ವಿಭಿನ್ನ ಪಿನ್ಗಳಿವೆ ಮತ್ತು ಇದು ಆಮ್ಲಜನಕ ಸೆನ್ಸಾರ್ ಇದು ಆಮ್ಲಜನಕ ಸೆನ್ಸರ್ ಇಲ್ಲಿ ನೀವು ಸಂಪರ್ಕ ಉದ್ದೇಶಗಳಿಗಾಗಿ ಮೂರು ವಿಭಿನ್ನ ಪಿನ್ಗಳನ್ನು ಹೊಂದಿದ್ದೀರಿ ಸಂಪರ್ಕ ಉದ್ದೇಶಗಳಿಗಾಗಿ ಈ ಪಿನ್ಗಳು ಇವೆ ಆದ್ದರಿಂದ ನಾವು ಮೂರು ವಿಭಿನ್ನ ರೀತಿಯ ಸೆನ್ಸಾರ್ಗಳನ್ನು ಹೊಂದಿದ್ದೇವೆ ಇವುಗಳ ಮಾದರಿಗಳನ್ನು ನಿಮಗೆ ತೋರಿಸಲು ನಾನು ಬಯಸುತ್ತೇನೆ ಮತ್ತು ಇವು ಕೈಗಾರಿಕಾ ದರ್ಜೆಯ ಸೆನ್ಸಾರ್ಗಳಾಗಿವೆ ಇವುಗಳು ಹೆಚ್ಚಿನ ಕಾರ್ಯಕ್ಷಮತೆ ಹೆಚ್ಚಿನ ದಕ್ಷತೆಯನ್ನು ಹೊಂದಿವೆ ಅವು ಬಹಳ ವಿಶ್ವಾಸಾರ್ಹವಾಗಿವೆ ಮತ್ತು ಅವು ತುಲನಾತ್ಮಕವಾಗಿ ಅಗ್ಗವಾಗಿವೆ ಆದರೆ ಅವು ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಕಡಿಮೆ ವೆಚ್ಚದ ಕಡಿಮೆ ವೆಚ್ಚದವುಗಳಿಗಿಂತ ಹೆಚ್ಚು ವಿಶ್ವಾಸಾರ್ಹವಾಗಿವೆ ಆದ್ದರಿಂದ ಉದಾಹರಣೆಗೆ ಈ ಸೆನ್ಸಾರ್ ಅನ್ನು ನಾನು ನಿಮಗೆ ಒಂದೊಂದಾಗಿ ತೋರಿಸುತ್ತೇನೆ ಇದು ಮೀಥೇನ್ ಸೆನ್ಸಾರ್ ಆದ್ದರಿಂದ ಈ ಮೀಥೇನ್ ಸೆನ್ಸರ್ ಅದು ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿರುವ ಪರಿಸರದಲ್ಲಿ ಮೀಥೇನ್ ಸಾಂದ್ರತೆಯು ಎಷ್ಟು ಎಂದು ನಿರಂತರವಾಗಿ ಅಳೆಯುತ್ತದೆ ಮತ್ತು ಈ ಮೀಥೇನ್ ಸಂವೇದಕದ ಕಾರ್ಯಾಚರಣಾ ತಾಪಮಾನವು ಸಾಕಷ್ಟು ಬ್ರಾಡ್ ಸ್ಪೆಕ್ಟ್ರಮ್ ಸರಿಸುಮಾರು ಮೈನಸ್ 20 ಡಿಗ್ರಿ ಸೆಂಟಿಗ್ರೇಡ್ನಿಂದ ಸುಮಾರು 55 ಡಿಗ್ರಿ ಸೆಂಟಿಗ್ರೇಡ್ ವರೆಗೆ ಈ ಮೀಥೇನ್ ಸೆನ್ಸಾರ್ ಕಾರ್ಯನಿರ್ವಹಿಸುತ್ತದೆ ಇದು ಪರಮಾಣು ವಿದ್ಯುತ್ ಸ್ಥಾವರಗಳು ಭೂಗತ ಗಣಿಗಳು ಮತ್ತು ಮುಂತಾದ ವಿಭಿನ್ನ ಅಪಾಯಕಾರಿ ಪರಿಸರದಲ್ಲಿ ಕೆಲಸ ಮಾಡುತ್ತದೆ ವಿಭಿನ್ನ ಸುರಕ್ಷತಾ ನಿರ್ಣಾಯಕ ಪರಿಸರವನ್ನು ವಿನ್ಯಾಸಗೊಳಿಸಲು ವಿಭಿನ್ನ ಸುರಕ್ಷತಾ ನಿರ್ಣಾಯಕ ಪರಿಸರಗಳಿಗೆ ಇದನ್ನು ಬಳಸಬಹುದು ಮತ್ತು ಇದು ಪ್ರತಿ ಮೀಥೇನ್ಗೆ ಸುಮಾರು 24 ± 4 ಮಿಲಿ ವೋಲ್ಟ್ಗಳ ಸಂವೇದನೆಯನ್ನು ಹೊಂದಿದೆ ಆದ್ದರಿಂದ ಇದು ಯಾವುದೇ ರೀತಿಯ ಮೀಥೇನ್ ಸಾಂದ್ರತೆಯ ಬದಲಾವಣೆಗೆ ಹೆಚ್ಚು ಸೂಕ್ಷ್ಮವಾಗಿರುತ್ತದೆ ಆದ್ದರಿಂದ ಇದು ಈ ಮೀಥೇನ್ ಸೆನ್ಸಾರ್ ಆಗಿದೆ ಈಗ ನಾವು ಈ ಸೆನ್ಸಾರ್ ಅನ್ನು ನೋಡೋಣ ಅದು ಆಮ್ಲಜನಕ ಸೆನ್ಸಾರ್ ಆಗಿದೆ ಆದ್ದರಿಂದ ಈ ಆಮ್ಲಜನಕ ಸೆನ್ಸರ್ ಮೂಲತಃ ಎಲೆಕ್ಟ್ರೋಕೆಮಿಕಲ್ ಸೆನ್ಸಾರ್ ಆಗಿದೆ ಸಂಯೋಜನೆಯು ಅದನ್ನು ರಚಿಸಿದ ರೀತಿ ಅದು ಎಲೆಕ್ಟ್ರೋಕೆಮಿಕಲ್ ಸೆನ್ಸಾರ್ ಆಗಿದೆ ಮತ್ತು ಅದು ವಿಭಿನ್ನವಾಗಿದೆ ಮತ್ತು ಅದು ಹೆಚ್ಚು ನಿಖರವಾಗಿದೆ ಮತ್ತು ಆಮ್ಲಜನಕದ ಸಾಂದ್ರತೆಯ ಯಾವುದೇ ಬದಲಾವಣೆಗಳನ್ನು ಪತ್ತೆ ಮಾಡುತ್ತದೆ ಇದು ಸಾಕಷ್ಟು ಕಠಿಣವಾಗಿದೆ ಸಾಕಷ್ಟು ರೊಬಸ್ಟ್ ಆಗಿದೆ ಇದು ವಿಭಿನ್ನ ವಿಪರೀತ ಪರಿಸ್ಥಿತಿಗಳು ವಿಭಿನ್ನ ವಿಪರೀತ ಪರಿಸರ ವ್ಯತ್ಯಾಸಗಳು ಮತ್ತು ಹೀಗೆ ಮತ್ತು ತಾಪಮಾನ ವ್ಯತ್ಯಾಸಗಳಲ್ಲಿ ಕೆಲಸ ಮಾಡುತ್ತದೆ ಮತ್ತು ಇದು ಔಟ್ ಪುಟ್ ಸಿಗ್ನಲ್ ಅನ್ನು ಹೊಂದಿದೆ ಇದು ಗಾಳಿಯಲ್ಲಿ ಸುಮಾರು 0 02 ಮಿಲಿ ಆಂಪಿಯರ್ ಆಗಿದೆ ಆದ್ದರಿಂದ ಇದು ಈ ಮೀಥೇನ್ ಸೆನ್ಸರ್ ಇದು ಆಮ್ಲಜನಕ ಸಂವೇದಕವಾಗಿದೆ ತದನಂತರ ನಾವು ಈ ಸಾಮಾನ್ಯ ಇಂಗಾಲದ ಮಾನಾಕ್ಸೈಡ್ ಅಥವಾ ಸಾಮಾನ್ಯ ಅನಿಲ ಸೆನ್ಸರ್ ಅನ್ನು ಹೊಂದಿದ್ದೇವೆ ಇದು ಇಂಗಾಲದ ಮಾನಾಕ್ಸೈಡ್ನಂತಹ ವಿಭಿನ್ನ ಅನಿಲಗಳಲ್ಲಿನ ಬದಲಾವಣೆಗಳಿಗೆ ಹೆಚ್ಚು ಸೂಕ್ಷ್ಮವಾಗಿರುತ್ತದೆ ಮತ್ತು ಈ ನಿರ್ದಿಷ್ಟ ಸೆನ್ಸಾರ್ ಗೆ ಇಂಗಾಲದ ಮಾನಾಕ್ಸೈಡ್ನ ಪತ್ತೆ ವ್ಯಾಪ್ತಿಯು ಸುಮಾರು 20 ಪಿಪಿಎಂನಿಂದ 2000 ಪಿಪಿಎಂ ಆಗಿದೆ ಆದ್ದರಿಂದ ಇಂಗಾಲದ ಮಾನಾಕ್ಸೈಡ್ನ ಸಾಂದ್ರತೆಯನ್ನು ಮೇಲ್ವಿಚಾರಣೆ ಮಾಡಲು ವಿವಿಧ ಕೈಗಾರಿಕೆಗಳಲ್ಲಿನ ಕಾರುಗಳಲ್ಲಿ ಇದನ್ನು ಬಳಸಬಹುದು ಆದ್ದರಿಂದ ಇವೆಲ್ಲವೂ ಉದ್ಯಮ ದರ್ಜೆಯ ಸೆನ್ಸಾರ್ ಗಳಾಗಿವೆ ಮತ್ತು ಈ ಸಂವೇದಕಗಳು ಹೆಚ್ಚು ನಿಖರವೆಂದು ನೀವು ನೋಡಿದ್ದೀರಿ ಅವು ತುಂಬಾ ಸೂಕ್ಷ್ಮವಾಗಿರುತ್ತವೆ ಮತ್ತು ಅವು ಗ್ರಹಿಸಬೇಕಾದ ಅನಿಲದಲ್ಲಿನ ಬದಲಾವಣೆಗಳಿಗೆ ಸೂಕ್ಷ್ಮವಾಗಿರುತ್ತವೆ ಮತ್ತು ಅವು ಸಾಕಷ್ಟು ರೊಬಸ್ಟ್ ಆಗಿರುತ್ತವೆ ಮತ್ತು ವಿಭಿನ್ನ ತಾಪಮಾನ ಪರಿಸರ ಪರಿಸ್ಥಿತಿಗಳಲ್ಲಿ ಮತ್ತು ವಿಶಾಲ ತಾಪಮಾನದ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತವೆ ಆದ್ದರಿಂದ ಇವು ಕೈಗಾರಿಕಾ ಅನ್ವಯಿಕೆಗಳಿಗೆ ಸೇವೆ ಸಲ್ಲಿಸಲು ಕೆಲವು ಉನ್ನತ ಮಟ್ಟದ ನಿರ್ದಿಷ್ಟ ಅವಶ್ಯಕತೆಗಳಾಗಿವೆ ಈಗ ನಾವು ಮುಂದೆ ಹೋಗಿ ಸಂವೇದನೆಯನ್ನು ನೋಡೋಣ ಹೆಚ್ಚು ವಿವರವಾಗಿ ಕೈಗಾರಿಕಾ ಸಂವೇದನೆ ಆದ್ದರಿಂದ ನಾವು ಕೈಗಾರಿಕಾ ಸಂವೇದನೆಯ ಬಗ್ಗೆ ಮಾತನಾಡುವಾಗ ಈ ಸಾಂಪ್ರದಾಯಿಕ ಸೆನ್ಸರ್ಗಳು ಬಹಳ ಹಿಂದಿನಿಂದಲೂ ಇವೆ ಮತ್ತೆ ಸೆನ್ಸಾರ್ಗಳು ದಶಕಗಳಿಂದ ಇವೆ ಆದರೆ ಈಗ ಇತ್ತೀಚೆಗೆ ಅವು ಇತ್ತೀಚಿನ ವರ್ಷಗಳಲ್ಲಿ ಐಒಟಿ ಮತ್ತು ಐಐಒಟಿ ಜನಪ್ರಿಯತೆಯೊಂದಿಗೆ ಇನ್ನಷ್ಟು ಜನಪ್ರಿಯವಾಗಿವೆ ಆದ್ದರಿಂದ ಸಾಂಪ್ರದಾಯಿಕ ಸಂವೇದನೆಯು ಕೈಗಾರಿಕಾ ನಿಯಂತ್ರಣ ವ್ಯವಸ್ಥೆಯಲ್ಲಿ ಕೆಲವು ರೀತಿಯ ಪ್ರತಿಕ್ರಿಯೆಯನ್ನು ಪ್ರಕ್ರಿಯೆಯ ಯಾಂತ್ರೀಕರಣವನ್ನು ಪಡೆಯುವುದನ್ನು ಒಳಗೊಂಡಿರುತ್ತದೆ ಮತ್ತು ಇದು ಕೆಲವು ಸಂವೇದನೆಯನ್ನು ಆಧರಿಸಿದೆ ಅಥವಾ ಕೆಲವು ನಿರ್ದಿಷ್ಟ ಅಪ್ಲಿಕೇಶನ್ ಅವಶ್ಯಕತೆಗಳನ್ನು ಪೂರೈಸಲು ಕೆಲವು ಮುಂದಿನ ಕ್ರಮಗಳನ್ನು ತೆಗೆದುಕೊಳ್ಳಲು ಕೆಲವು ಪ್ರತಿಕ್ರಿಯೆಯನ್ನು ಪಡೆಯುತ್ತದೆ ಮತ್ತು ಈ ಸಾಂಪ್ರದಾಯಿಕ ಸೆನ್ಸಾರ್ಗಳು ನಾನು ಹೇಳಿದಾಗಿನಿಂದಲೂ ಇವೆ ಆದರೆ ನೀವು ಈ ಸೆನ್ಸಾರ್ಗಳನ್ನು ವಿಕಸಿಸುತ್ತಿರುವ ವಿಧಾನವು ಅವುಗಳನ್ನು ಹೆಚ್ಚು ಬುದ್ಧಿವಂತಿಕೆಯಿಂದ ಅಂತರ್ಜಾಲಕ್ಕೆ ಸಂಪರ್ಕಿಸುವ ಮೂಲಕ ಈ ಸೆನ್ಸಾರ್ಗಳನ್ನು ದೊಡ್ಡ ಪ್ರಮಾಣದಲ್ಲಿ ನಿಯೋಜಿಸುವುದರಿಂದ ಮೌಲ್ಯವನ್ನು ಪಡೆಯುವುದು ಮತ್ತು ಪ್ರಕ್ರಿಯೆಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡುವುದು ಕೈಗಾರಿಕೆಗಳಲ್ಲಿ ಐಐಒಟಿಯನ್ನು ಹೆಚ್ಚು ರೋಮಾಂಚನಗೊಳಿಸಿದೆ ಇದಕ್ಕೆ ವ್ಯತಿರಿಕ್ತವಾಗಿ ಸಾಂಪ್ರದಾಯಿಕ ಸೆನ್ಸಾರ್ಗಳಿಗೆ ಸಮಕಾಲೀನವು ಇತ್ತೀಚಿನದು ಇವುಗಳನ್ನು ಇಂಟರ್ನೆಟ್ಗೆ ಸಂಪರ್ಕಿಸಬಹುದು ಆದ್ದರಿಂದ ಕೈಗಾರಿಕಾ ಇಂಟರ್ನೆಟ್ ಅಥವಾ ಕೈಗಾರಿಕಾ ಐಒಟಿ ಅನ್ವಯಗಳನ್ನು ಹೊಂದಲು ಈ ಸೆನ್ಸಾರ್ಗಳನ್ನು ಸಂಪರ್ಕಿಸಲು ಸಾಧ್ಯವಿದೆ ಈ ಸಮಕಾಲೀನ ಸೆನ್ಸಾರ್ಗಳು ಹೆಚ್ಚು ಬುದ್ಧಿವಂತವಾಗಿವೆ ಉತ್ಪನ್ನದ ಜೀವಿತಾವಧಿಯನ್ನು ಅವು ಗ್ರಹಿಸಬಹುದು ಲೂಪ್ ದಕ್ಷತೆ ಸುರಕ್ಷತೆ ವಿಶ್ವಾಸಾರ್ಹತೆ ಇವು ಈ ಕೆಲವು ವಿಭಿನ್ನ ಗುಣಲಕ್ಷಣಗಳಾಗಿವೆ ಆದರೆ ಎಲ್ಲವೂ ಅವಲಂಬಿತವಾಗಿರುತ್ತದೆ ಯಾವ ಸೆನ್ಸಾರ್ ಬೆಂಬಲಿಸುತ್ತದೆ ಮತ್ತು ಅಪ್ಲಿಕೇಶನ್ನ ಪ್ರಕಾರ ಮತ್ತು ಯಾರು ಯಾವ ರೀತಿಯ ಆಕರ್ಷಕ ಗುಣಲಕ್ಷಣಗಳನ್ನು ಹೊಂದಿದ್ದಾರೆಂದರೆ ಅದು ಸೆನ್ಸಾರ್ಗ ಪ್ರಕಾರವನ್ನು ಅವಲಂಬಿಸಿರುತ್ತದೆ ವಿಶಿಷ್ಟವಾಗಿ ಏನಾಗುತ್ತದೆ ಎಂದರೆ ನೀವು ಈ ಸೆನ್ಸಾರ್ಗಳನ್ನು ಹೆಚ್ಚು ಸಮರ್ಥ ಬುದ್ಧಿವಂತ ರೊಬಸ್ಟ್ ಆಗಿ ಮಾಡುತ್ತೀರಿ ಬೆಲೆ ಕೂಡ ಹೆಚ್ಚಾಗುತ್ತದೆ ಆದರೆ ಅದೇ ಸಮಯದಲ್ಲಿ ಹೆಚ್ಚಿನ ಐಐಒಟಿ ಅಪ್ಲಿಕೇಶನ್ಗಳಲ್ಲಿ ಸುಲಭವಾಗಿ ಬಳಸಲು ಸಾಧ್ಯವಾಗದಷ್ಟು ದುಬಾರಿಯಾಗಬಾರದು ಆದ್ದರಿಂದ ಸ್ಮಾರ್ಟ್ ಸೆನ್ಸಾರ್ಗಳು ಪ್ರೊಸೆಸರ್ ಮತ್ತು ಡೇಟಾ ನೆಟ್ವರ್ಕ್ನೊಂದಿಗೆ ಸಂವಹನವನ್ನು ಸಕ್ರಿಯಗೊಳಿಸಲು ಸಣ್ಣ ಮೆಮೊರಿ ಮತ್ತು ಪ್ರಮಾಣಿತ ಭೌತಿಕ ಸಂಪರ್ಕವನ್ನು ಹೊಂದಿವೆ ಮತ್ತು ಇದು ಐಇಇಇ 1451 ಮಾನದಂಡದ ಪ್ರಕಾರ ಇದು ಸ್ಮಾರ್ಟ್ ಸೆನ್ಸಾರ್ ಆಗಿದೆ ಮತ್ತು ನಾವು ಕೆಲವು ರೀತಿಯ ಸಣ್ಣ ಮೆಮೊರಿ ಮತ್ತು ಸಂಪರ್ಕವನ್ನು ಹೊಂದಿರುವ ಸ್ಮಾರ್ಟ್ ಸೆನ್ಸಾರ್ ವ್ಯಾಖ್ಯಾನದ ಬಗ್ಗೆ ಮಾತನಾಡುತ್ತಿದ್ದೇವೆ ಆದ್ದರಿಂದ ಸ್ಮಾರ್ಟ್ ಸೆನ್ಸರ್ಗಳಲ್ಲಿ ಒಳಗೊಂಡಿರುವ ಸಂರಚನೆಗಳು ಬಹು ಪ್ಯಾರಾಮೀಟರ್ ಸಂವೇದನಾ ಘಟಕವನ್ನು ಹೊಂದಲು ಸಾಧ್ಯವಿದೆ ಮಲ್ಟಿ ಪ್ಯಾರಾಮೀಟರ್ ಸೆನ್ಸಿಂಗ್ ಎಂದರೆ ಒಂದೇ ಅರ್ಥದಲ್ಲಿ ವಿಭಿನ್ನ ನಿಯತಾಂಕಗಳು ಒಂದೇ ಸೆನ್ಸರ್ಗಳ ಮೂಲಕ ಅನೇಕ ನಿಯತಾಂಕಗಳನ್ನು ಅಳೆಯಲು ಸಾಧ್ಯವಿದೆ ಆದ್ದರಿಂದ ಒಂದೇ ಸೆನ್ಸರ್ ಅನ್ನು ಅನೇಕ ಅನಿಲಗಳನ್ನು ಅಳೆಯಲು ಬಳಸಬಹುದು ನಂತರ ನಾವು ಬಸ್ಗೆ ಅನಲಾಗ್ ಡಿಟೆಕ್ಷನ್ ಸರ್ಕ್ಯೂಟ್ ಡಿಜಿಟಲ್ ಸಿಗ್ನಲ್ ಕಂಡೀಷನಿಂಗ್ ಯುನಿಟ್ ಮತ್ತು ಇಂಟರ್ಫೇಸಿಂಗ್ ಯುನಿಟ್ ಅನ್ನು ಹೊಂದಿದ್ದೇವೆ ಇವು ವಿಭಿನ್ನ ಘಟಕಗಳಾಗಿವೆ ಇವುಗಳನ್ನು ಸ್ಮಾರ್ಟ್ ಸೆನ್ಸರ್ಗಳನ್ನು ಕಾನ್ಫಿಗರ್ ಮಾಡಲು ಬಳಸಲಾಗುತ್ತದೆ ಆದ್ದರಿಂದ ಈ ಬಹು ಪ್ಯಾರಾಮೀಟರ್ ಸಂವೇದನೆ ಏನು ಎಂದು ನಾನು ಈಗ ಹೇಳಿದ್ದೇನೆ ಆದರೆ ಈ ಅನಲಾಗ್ ಪತ್ತೆ ಸರ್ಕ್ಯೂಟ್ ಯಾವುದು ಆದ್ದರಿಂದ ಈ ಹೆಚ್ಚಿನ ಸೆನ್ಸರ್ಗಳು ಮೂಲತಃ ಅನಲಾಗ್ ಸೆನ್ಸರ್ಗಳು ಆದರೆ ಅವುಗಳನ್ನು ಇಂಟರ್ನೆಟ್ಗೆ ಸಂಪರ್ಕಿಸುವ ಸಲುವಾಗಿ ಮತ್ತು ಅನೇಕ ಬುದ್ಧಿವಂತ ವಿಷಯವನ್ನು ಪಡೆಯಲು ಮತ್ತು ನಿರ್ವಹಿಸಲು ನೀವು ಈ ಅನಲಾಗ್ ಸಿಗ್ನಲ್ ಅನ್ನು ಡಿಜಿಟಲ್ ಡೇಟಾಗೆ ಪರಿವರ್ತಿಸಬೇಕಾಗಿದೆ ಆದ್ದರಿಂದ ಈ ಅನಲಾಗ್ ಡಿಟೆಕ್ಷನ್ ಸರ್ಕ್ಯೂಟ್ ಅಗತ್ಯವಿದೆ ನಂತರ ನೀವು ಕೆಲವು ಡಿಜಿಟಲ್ ಸಿಗ್ನಲ್ ಕಂಡೀಷನಿಂಗ್ ಘಟಕವನ್ನು ಹೊಂದಿರಬೇಕು ಈ ಡಿಜಿಟಲ್ ಸಿಗ್ನಲ್ ಕಂಡೀಷನಿಂಗ್ ಯುನಿಟ್ ಅನಲಾಗ್ ಸಿಗ್ನಲ್ ಅನ್ನು ಸಂಗ್ರಹಿಸಿದ ನಂತರ ಮತ್ತು ನಂತರ ನೀವು ಡಿಜಿಟಲೀಕರಣಗೊಳಿಸಲು ಬಯಸುತ್ತೀರಿ ನೀವು ಸಿಗ್ನಲ್ಗಳಿಂದ ಡಿಜಿಟಲ್ ಡೇಟಾವನ್ನು ಹೊಂದಲು ಬಯಸುತ್ತೀರಿ ಅದನ್ನು ಡಿಜಿಟಲೀಕರಣಗೊಳಿಸುವ ಅಗತ್ಯವಿದೆ ಆದ್ದರಿಂದ ನೀವು ಡಿಜಿಟಲೀಕರಣಗೊಳಿಸುವ ಮೊದಲು ನೀವು ಕೆಲವು ರೀತಿಯ ಕಂಡೀಷನಿಂಗ್ ಮಾಡಬೇಕಾಗಿದೆ ಆದ್ದರಿಂದ ಅನಲಾಗ್ ಸಿಗ್ನಲ್ಗಳ ಕಂಡೀಷನಿಂಗ್ ಮತ್ತು ಈ ಕಂಡೀಷನಿಂಗ್ ಅನ್ನು ವಿಭಿನ್ನ ವಿಧಾನಗಳ ಮೂಲಕ ಮಾಡಲಾಗುತ್ತದೆ ಉದಾಹರಣೆಗೆ ಸಂಕೇತಗಳ ಅಂಪ್ಲಿಫೈಕೇಶನ್ ಫಿಲ್ಟರಿಂಗ್ ಮತ್ತು ನಂತರ ಡಿಜಿಟಲೀಕರಣಗೊಳಿಸಿ ಆದ್ದರಿಂದ ಇದು ಮೂಲತಃ ಡಿಜಿಟಲ್ ಸಿಗ್ನಲ್ ಕಂಡೀಷನಿಂಗ್ ಘಟಕದ ಕೆಲಸ ತದನಂತರ ನೀವು ಒಟ್ಟಾರೆ ಬಸ್ಗೆ ಇಂಟರ್ಫೇಸಿಂಗ್ ಘಟಕವನ್ನು ಹೊಂದಿದ್ದೀರಿ ಆದ್ದರಿಂದ ಈ ವಿಭಿನ್ನ ಸೆನ್ಸಾರ್ಗಳನ್ನು ಮಾಹಿತಿ ಬಸ್ಗೆ ಸಂಪರ್ಕಿಸಲು ಈ ಇಂಟರ್ಫೇಸಿಂಗ್ ಘಟಕವು ನಿಮಗೆ ಸಹಾಯ ಮಾಡುತ್ತದೆ ಆದ್ದರಿಂದ ಸ್ಮಾರ್ಟ್ ಸೆನ್ಸರ್ ನೋಡಿ ನ ವಾಸ್ತುಶಿಲ್ಪವನ್ನು ನೋಡೋಣ ಸ್ಮಾರ್ಟ್ ಸೆನ್ಸರ್ ನೋಡ್ ಸಂವೇದನಾ ಘಟಕವನ್ನು ಹೊಂದಿದೆ ಅದು ಮತ್ತೆ ಸೆನ್ಸರ್ ಅನ್ನು ಹೊಂದಿದೆ ಅನಲಾಗ್ ಡಿಟೆಕ್ಷನ್ ಸರ್ಕ್ಯೂಟ್ ಈ ಸಿಗ್ನಲ್ ಕಂಡೀಷನಿಂಗ್ ಸರ್ಕ್ಯೂಟ್ ಅಥವಾ ಘಟಕವಿದೆ ಮತ್ತು ಈ ಸಿಗ್ನಲ್ ಕಂಡಿಷನರ್ ಮೂಲತಃ ವರ್ಧನೆ ಅನಗತ್ಯ ವಿಷಯವನ್ನು ಫಿಲ್ಟರ್ ಮಾಡುವಂತಹ ಕೆಲಸಗಳನ್ನು ಮಾಡುತ್ತದೆ ಆದ್ದರಿಂದ ಸಿಗ್ನಲ್ ಕಂಡಿಷನರ್ ನಂತರ ನೀವು ಎಡಿಸಿ ಅನಲಾಗ್ ಟು ಡಿಜಿಟಲ್ ಪರಿವರ್ತಕ ಮತ್ತು ಪ್ರೊಸೆಸರ್ ಅನ್ನು ಹೊಂದಿದ್ದೀರಿ ಆದ್ದರಿಂದ ಪ್ರೊಸೆಸರ್ ಒಂದಾಗಿದೆ ಅಲ್ಲಿ ಈ ಎಲ್ಲಾ ಪ್ರಕ್ರಿಯೆಗಳು ನಡೆಯುತ್ತಿವೆ ಈ ಎಲ್ಲಾ ಗಣನೆಗಳು ವಿಭಿನ್ನ ಅಲ್ಗೊರಿದಮ್ಗಳನ್ನು ಈ ಪ್ರೊಸೆಸರ್ನಲ್ಲಿ ಕಾರ್ಯಗತಗೊಳಿಸಬಹುದು ಆದ್ದರಿಂದ ಇದು ಮೂಲತಃ ಸ್ಮಾರ್ಟ್ ಸೆನ್ಸರ್ ನೋಡ್ ಮತ್ತು ಬುದ್ಧಿವಂತ ಸಂವೇದಕ ನೋಡ್ಗಳಲ್ಲಿ ಬಹಳ ಮುಖ್ಯವಾಗಿದೆ ಬುದ್ಧಿವಂತಿಕೆಯು ಅಲ್ಗಾರಿದಮ್ಗಳ ಮೂಲಕ ಬರುತ್ತದೆ ಮತ್ತು ಈ ಅಲ್ಗೊರಿದಮ್ಗಳನ್ನು ಮೂಲತಃ ಈ ಪ್ರೊಸೆಸರ್ನಲ್ಲಿ ಕಾರ್ಯಗತಗೊಳಿಸಬಹುದು ಸಂವಹನ ಘಟಕ ಮೆಮೊರಿ ಘಟಕದಂತಹ ವಿಭಿನ್ನ ಘಟಕಗಳೊಂದಿಗೆ ಇಂಟರ್ಫೇಸ್ ಮತ್ತು ಕೆಲವು ಬಳಕೆದಾರ ಇಂಟರ್ಫೇಸ್ ಘಟಕಗಳನ್ನು ಇಂಟರ್ಫೇಸ್ ಮಾಡಬೇಕಾಗುತ್ತದೆ ಆದ್ದರಿಂದ ಅಂತಿಮವಾಗಿ ಇವೆಲ್ಲವೂ ಸಂಸ್ಕರಣೆಯ ಆಧಾರದ ಮೇಲೆ ಕೆಲವು ರೀತಿಯ ಕಾರ್ಯಗತಗೊಳಿಸುವಿಕೆಯನ್ನು ಮಾಡಬೇಕಾಗುತ್ತದೆ ಆದ್ದರಿಂದ ಅದಕ್ಕಾಗಿ ಅಕ್ಚುಯೆಟರ್ಸ್ಗಳು ಇರುತ್ತವೆ ಆಹ್ವಾನಿಸಬೇಕಾಗುತ್ತದೆ ಪ್ರಾರಂಭಿಸಬೇಕಾಗುತ್ತದೆ ಮತ್ತು ಈ ಡಿಎಸಿ ಡಿಜಿಟಲ್ ನಿಂದ ಅನಲಾಗ್ ಪರಿವರ್ತಕವು ಪ್ರಕ್ರಿಯೆಯಲ್ಲಿ ಸಹಾಯ ಮಾಡಲು ನಡುವೆ ಇರುತ್ತದೆ ಸ್ಮಾರ್ಟ್ ಸೆನ್ಸಾರ್ಗಳು ಬಹು ಕಾರ್ಯಗಳನ್ನು ನಿರ್ವಹಿಸಬಹುದು ನಾನು ಮೊದಲು ಹೇಳಿದಂತೆ ಮಲ್ಟಿ ಸೆನ್ಸಿಂಗ್ ತಾಪಮಾನ ತೇವಾಂಶ ಬೆಳಕು ಒತ್ತಡ ಮತ್ತು ಮುಂತಾದ ಅನೇಕ ನಿಯತಾಂಕಗಳನ್ನು ಸಂವೇದಿಸ ಬಹುದು ಒಂದೇ ಸಂವೇದಕ ನೋಡ್ನಲ್ಲಿ ಅಳತೆ ಮಾಡಲಾದ ಡೇಟಾವನ್ನು ಸಂವಹನ ಮಾಡುವುದು ಡೇಟಾವನ್ನು ಮಾಪನಾಂಕ ನಿರ್ಣಯಿಸುವುದು ಮತ್ತು ನಂತರ ಡೇಟಾವನ್ನು ಸರಿದೂಗಿಸುವುದು ಮತ್ತು ಅದನ್ನು ಕೇಂದ್ರ ನಿಯಂತ್ರಣ ಘಟಕಕ್ಕೆ ಕಳುಹಿಸುವುದು ಸ್ಮಾರ್ಟ್ ಸೆನ್ಸರ್ ನೋಡ್ನ ಮುಂದಿನ ಪ್ರಮುಖ ಕಾರ್ಯವಾಗಿದೆ ತದನಂತರ ಇತರ ಘಟಕವೆಂದರೆ ಎಡಿ ಅಥವಾ ಡಿಎ ಪರಿವರ್ತಕ ಅನಲಾಗ್ ನಿಂದ ಡಿಜಿಟಲ್ ಮತ್ತು ಡಿಜಿಟಲ್ ನಿಂದ ಅನಲಾಗ್ ಪರಿವರ್ತಕ ಅನಲಾಗ್ ಡೇಟಾಗೆ ಡಿಜಿಟಲ್ ಪರಿವರ್ತನೆ ಅಗತ್ಯವಿದೆ ಹಲವಾರು ಸಿಗ್ನಲ್ ಸಂಸ್ಕರಣಾ ವಿಧಾನಗಳನ್ನು ಅನ್ವಯಿಸ ಬೇಕಾಗುತ್ತದೆ ಏಕೆಂದರೆ ನೀವು ಅದನ್ನು ಡಿಜಿಟಲ್ ಮಾಡದ ಹೊರತು ಡಿಜಿಟಲ್ ಸಿಗ್ನಲ್ ಸಂಸ್ಕರಣಾ ವಿಧಾನಗಳನ್ನು ಅನ್ವಯಿಸಲಾಗುವುದಿಲ್ಲ ಆದ್ದರಿಂದ ವಿಶ್ವಾಸಾರ್ಹ ಮತ್ತು ನಿಖರವಾದ ಡೇಟಾವನ್ನು ಹೊಂದಲು ಡಿಜಿಟಲ್ ಸಿಗ್ನಲ್ ಸಂಸ್ಕರಣಾ ವಿಧಾನಗಳನ್ನು ಅನ್ವಯಿಸಬೇಕಾಗುತ್ತದೆ ಆದ್ದರಿಂದ ಮುಂದಿನ ಪ್ರಮುಖ ಕಾರ್ಯವೆಂದರೆ ಸ್ವಯಂ ನಿರ್ಧಾರ ತೆಗೆದುಕೊಳ್ಳುವುದು ಏಕೆಂದರೆ ಇದು ಸ್ಮಾರ್ಟ್ ಸೆನ್ಸರ್ ಬುದ್ಧಿವಂತ ಸೆನ್ಸರ್ ಅದು ಕೆಲಸಗಳನ್ನು ಸ್ವಂತವಾಗಿ ಮಾಡಬೇಕು ಆದ್ದರಿಂದ ಅದು ಸ್ವಯಂ ನಿರ್ಧರಿಸಬೇಕು ಅದು ಸ್ವಯಂ ಮೇಲ್ವಿಚಾರಣೆ ಮಾಡಬಹುದು ಮತ್ತು ಸುತ್ತುವರಿದ ಪರಿಸ್ಥಿತಿಗಳ ಆಧಾರದ ಮೇಲೆ ಅದು ತನ್ನದೇ ಆದ ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಮತ್ತು ಈ ಸ್ಮಾರ್ಟ್ ಸೆನ್ಸರ್ದಲ್ಲಿ ಅಂತರ್ಗತವಾಗಿರುವ ಪ್ರೊಸೆಸರ್ ಸಹಾಯದಿಂದ ಇದು ಸಾಧ್ಯ ತದನಂತರ ನೀವು ಕಡಿಮೆ ವೆಚ್ಚವನ್ನು ಹೊಂದಿದ್ದೀರಿ ಸ್ಮಾರ್ಟ್ ಸೆನ್ಸಾರ್ ಬಗ್ಗೆ ನಾನು ಹೇಳುವ ಪ್ರಮುಖ ಅಂಶ ಏಕೆಂದರೆ ವೆಚ್ಚವನ್ನು ಕಡಿಮೆ ಮಾಡದಿದ್ದರೆ ಈ ವಿಭಿನ್ನ ಸೆನ್ಸಾರ್ಗಳ ಹೆಚ್ಚಿನ ಪ್ರತಿಗಳನ್ನು ಹೊಂದಲು ಮತ್ತು ಅದನ್ನು ಮತ್ತಷ್ಟು ಪುನರಾವರ್ತಿಸಲು ಮತ್ತು ಅಳೆಯಲು ಸಾಧ್ಯವಿಲ್ಲ ಆದ್ದರಿಂದ ಹಾಲು ಸಂಸ್ಕರಣಾ ಘಟಕದ ಉದಾಹರಣೆಯನ್ನು ಪರಿಗಣಿಸೋಣ ನೀವು ಸ್ಮಾರ್ಟ್ ಮಿಲ್ಕ್ ಪ್ಯಾಕೇಜಿಂಗ್ ಘಟಕದ ಬಗ್ಗೆ ಮಾತನಾಡುತ್ತಿದ್ದೀರಿ ಎಂದು ಹೇಳೋಣ ಮತ್ತು ಸ್ಮಾರ್ಟ್ ಮಿಲ್ಕ್ ಪ್ಯಾಕೇಜಿಂಗ್ ಘಟಕದಲ್ಲಿನ ಸಂವೇದನೆಯ ಬಗ್ಗೆ ಹೆಚ್ಚು ನಿರ್ದಿಷ್ಟವಾಗಿ ಮಾತನಾಡೋಣ ಆದ್ದರಿಂದ ಹಾಲಿನ ಪ್ಯಾಕೇಜಿಂಗ್ ಘಟಕದಲ್ಲಿ ನೀವು ಸೆನ್ಸಾರ್ಗಳನ್ನು ಔಟ್ಲೆಟ್ ಟ್ಯಾಬ್ಗೆ ಅನುಗುಣವಾಗಿ ಸ್ಥಾಪಿಸಬೇಕಾಗುತ್ತದೆ ನಂತರ ಕೆಲವು ಪ್ರಚೋದಕಗಳು ಇರುತ್ತವೆ ಅದನ್ನು ಸೆನ್ಸಾರ್ಗಳಿಗೆ ಜೋಡಿಸಲಾಗುತ್ತದೆ ಹಾಲು ಚಲಿಸುವಾಗ ಈ ಪ್ರಚೋದಕಗಳು ತಿರುಗುತ್ತವೆ ಆದ್ದರಿಂದ ಪ್ರಚೋದಕಗಳು ನಿಮ್ಮಲ್ಲಿ ಹೆಚ್ಚಿನವರು ಈಗಾಗಲೇ ನೋಡಿರುವ ಹಾಗೆ ವೃತ್ತಾಕಾರದ ಸಂಗತಿಯಾಗಿದೆ ಮತ್ತು ಕೆಲವು ಚಡಿಗಳ ಬ್ಲೇಡ್ಗಳನ್ನು ಹೊಂದಿದೆ ಮತ್ತು ಅದರ ಮೇಲೆ ಇದೆ ಆದ್ದರಿಂದ ಹಾಲಿನಂತಹ ಕೆಲವು ದ್ರವಗಳು ಹರಿಯುವಾಗ ಅದು ಅದಕ್ಕೆ ತಕ್ಕಂತೆ ತಿರುಗುತ್ತದೆ ಆದ್ದರಿಂದ ಹಾಲು ಚಲಿಸುವಾಗ ಇಂಪೆಲ್ಲರ್ ತಿರುಗುತ್ತದೆ ಮತ್ತು ಎಲೆಕ್ಟ್ರಿಕಲ್ ಸಿಗ್ನಲ್ ಅನ್ನು ನಿಯಂತ್ರಣ ಘಟಕಕ್ಕೆ ಕಳಿಸುತ್ತದೆ ಮತ್ತು ನಿಯಂತ್ರಕವು ದ್ರವದ ಹರಿವಿನ ಪ್ರಮಾಣವನ್ನು ಅರ್ಥೈಸುತ್ತದೆ ಮತ್ತು ಮಿತಿ ತಲುಪಿದಾಗ ನಿಲ್ಲಿಸುತ್ತದೆ ಆದ್ದರಿಂದ ವಿಭಿನ್ನ ಸೆನ್ಸಾರ್ಗಳು ಇವೆ ಅದು ಸೆನ್ಸಾರ್ಗಳು ಮತ್ತು ಅಕ್ಚುಯೆಟರ್ ಉದ್ಯಮದ ಪ್ರಮಾಣದ ವಿಭಿನ್ನ ಆಪರೇಟಿಂಗ್ ಸಿಸ್ಟಮ್ಗಳನ್ನು ಬೆಂಬಲಿಸುತ್ತದೆ ಉದಾಹರಣೆಗೆ ಇಲ್ಲಿ ಉಲ್ಲೇಖಿಸಲಾಗಿದೆ ಜೆಫಿರ್ ಉಬುಂಟು ಓಪನ್ಸ್ಯೂಸ್ ಉಬ್ಲಿನಕ್ಸ್ ಆರ್ಚ್ಲಿನಕ್ಸ್ ಆಂಡ್ರಾಯ್ಡ್ ಥಿಂಗ್ ಇವು ಸ್ಮಾರ್ಟ್ ಸೆನ್ಸರ್ಗಳು ಮತ್ತು ಅಕ್ಚುಯೆಟರ್ಸ್ಗಗಳಲ್ಲಿ ಬಳಸಲಾಗುವ ವಿಭಿನ್ನ ಆಪರೇಟಿಂಗ್ ಸಿಸ್ಟಮ್ಗಳಾಗಿವೆ ಸ್ಮಾರ್ಟ್ ಸೆನ್ಸಿಂಗ್ ಮತ್ತು ಆಕ್ಟಿವೇಷನ್ನ ಅಪ್ಲಿಕೇಶನ್ಗಳಿಗಾಗಿ ಬಳಸಲಾಗುವ ವಿಭಿನ್ನ ಪ್ರೋಗ್ರಾಮಿಂಗ್ ಭಾಷೆಗಳು ಸಿ ಸಿ ಪ್ಲಸ್ ಪ್ಲಸ್C ಪೈಥಾನ್ ಜಾವಾ ಲುವಾ ಮತ್ತು ಇತರ ಹಲವು ಭಾಷೆಗಳು ಇತ್ತೀಚಿನ ವರ್ಷಗಳಲ್ಲಿ ಸ್ಮಾರ್ಟ್ ಸೆನ್ಸಿಂಗ್ ಮತ್ತು ಅಕ್ಚುಯೆಟರ್ಸ್ಗ ಪರಿಸರ ಮತ್ತು ಪ್ರೋಗ್ರಾಮಿಂಗ್ನಲ್ಲಿ ಬಳಸಲು ಬರುತ್ತಿವೆ ಆದ್ದರಿಂದ ಪ್ರೋಗ್ರಾಮಿಂಗ್ ಉದ್ದೇಶಕ್ಕಾಗಿ ವಿಭಿನ್ನ ಸಾಧನ ಲೈಬ್ರರಿಗಳು ಸಹ ಲಭ್ಯವಿದೆ ಇಂಟೆಲ್ ಐಒಟಿ ಸಾಧನ ಲೈಬ್ರರಿ ಅಂತಹ ಒಂದು ಲೈಬ್ರರಿ ಯಾಗಿದೆ ಮತ್ತು ಅದರಲ್ಲಿ ವಿಭಿನ್ನ ಅಂಶಗಳಿವೆ ಒಂದು ಎಂಆರ್ಎಎ ಘಟಕವಾಗಿದ್ದು ಇದು ಜಿ ಎನ್ ಯು ಲಿನಕ್ಸ್ ಪ್ಲಾಟ್ಫಾರ್ಮ್ನಲ್ಲಿ ಸಂವಹನಕ್ಕಾಗಿ ಕಡಿಮೆ ಮಟ್ಟದ ಮೂಲವಾದ ಲೈಬ್ರರಿ ಆಗಿದೆ ಮತ್ತೊಂದು ಘಟಕವಿದೆ ಇದು ಮೂಲತಃ ಇದು ಸೆನ್ಸರ್ಗಳಿಗೆ ಸುಲಭವಾದ ಸಂಪರ್ಕಕ್ಕಾಗಿ ಉನ್ನತ ಮಟ್ಟದ API ಗಳನ್ನು ಒದಗಿಸುತ್ತದೆ ಮತ್ತು ಯುಪಿಎಂ ನಿಯಂತ್ರಣ ಅಪ್ಲಿಕೇಶನ್ಗಳಿಗೆ ಸಹಾಯ ಮಾಡುತ್ತದೆ ಈ ಯುಪಿಎಂ ಎಂಆರ್ಎಎ ಒಟ್ಟಿಗೆ ಉದ್ಯಮ ದರ್ಜೆಯ ಸಂವೇದನೆಯನ್ನು ಬೆಂಬಲಿಸಲು ಸಹಾಯ ಮಾಡುತ್ತದೆ ಆದ್ದರಿಂದ ಕೈಗಾರಿಕಾ ಉಪಘಟಕಗಳ ಮಾಪನ ಉತ್ಪಾದನೆ ಉತ್ಪನ್ನ ಪರಿಶೀಲನೆ ಪ್ಯಾಕೇಜಿಂಗ್ ಮತ್ತು ಸಾಗಾಟಗಳಲ್ಲಿನ ಉಪಯುಕ್ತತೆ ಇವು ಕೈಗಾರಿಕಾ ಸಂವೇದಕಗಳ ಕೆಲವು ಉಪಯುಕ್ತತೆಗಳು ಮತ್ತು ವಿವಿಧ ಕೈಗಾರಿಕಾ ಉಪಘಟಕಗಳಲ್ಲಿ ಅವುಗಳ ಬಳಕೆ ಯಾವುದೇ ಸಂವೇದಕದ ಮಾಪನಾಂಕ ನಿರ್ಣಯ ಬಹಳ ಮುಖ್ಯ ವಿಭಿನ್ನ ಹೊಂದಾಣಿಕೆ ಮರು ಹೊಂದಾಣಿಕೆ ದೋಷಗಳನ್ನು ತೆಗೆಯುವಿಕೆ ಮತ್ತು ಇನ್ನಿತರ ಸಂವೇದನಾ ವ್ಯವಸ್ಥೆಯ ಕಾರ್ಯಕ್ಷಮತೆಯನ್ನು ಸುಧಾರಿಸಲು ಮಾಪನಾಂಕ ನಿರ್ಣಯವನ್ನು ಮಾಡಬೇಕಾಗಿದೆ ಮತ್ತು ಮಾಪನಾಂಕ ನಿರ್ಣಯವನ್ನು ಮಾಡಬೇಕಾಗಿದೆ ಏಕೆಂದರೆ ಕೆಲವು ಸೆನ್ಸರ್ಗಳು ಸಮಯ ಕಳೆದಂತೆ ಒಂದೇ ರೀತಿ ವರ್ತಿಸುವುದಿಲ್ಲ ಆದ್ದರಿಂದ ನೀವು ಮಾಪನಾಂಕ ನಿರ್ಣಯಿಸಬೇಕು ಮತ್ತು ನೀವು ಸೆನ್ಸಾರ್ ಅನ್ನು ಮರು ಮಾಪನಾಂಕ ಮಾಡಬೇಕು ಕೈಗಾರಿಕಾ ದರ್ಜೆಯ ಸೆನ್ಸಾರ್ಗಳು ಮಾಪನಾಂಕ ನಿರ್ಣಯವನ್ನು ನೋಡಿಕೊಳ್ಳಲು ಹೆಚ್ಚು ಸಂಕೀರ್ಣವಾದ ಸಿಗ್ನಲ್ ಸಂಸ್ಕರಣಾ ಅಲ್ಗಾರಿದಮ್ಗಳು ಮತ್ತು ಆನ್ ಬೋರ್ಡ್ ಸರ್ಕ್ಯೂಟ್ರಿಯನ್ನು ಬಳಸುತ್ತವೆ ಆದ್ದರಿಂದ ವ್ಯವಸ್ಥೆಯಲ್ಲಿ ಸೈನ್ಸಗಳನ್ನು ಮಾಪನಾಂಕ ನಿರ್ಣಯಿಸುವುದು ಅಗತ್ಯವಾಗಿರುತ್ತದೆ ಮತ್ತು ಮಾಪನಾಂಕ ನಿರ್ಣಯವನ್ನು ಮಾಡಲು ಹೊರಟಿರುವ ಕೆಲವು ರೀತಿಯ ಪ್ರಮಾಣಿತ ಉಲ್ಲೇಖವನ್ನು ಸಹ ಅಗತ್ಯವಿದೆ ಏಕೆಂದರೆ ಸೆನ್ಸರ್ ಏನು ಮಾಡಬೇಕೆಂದು ಮತ್ತು ನಿಜವಾದ ಅಳತೆ ಎಷ್ಟು ಇರಬೇಕೆಂದು ನಿಮಗೆ ತಿಳಿದಿಲ್ಲದಿದ್ದರೆ ನೀವು ಆ ರೀತಿಯ ಪ್ರಮಾಣಿತ ಉಲ್ಲೇಖವನ್ನು ಹೊಂದಿಲ್ಲದಿದ್ದರೆ ನೀವು ಮಾಪನಾಂಕ ನಿರ್ಣಯವನ್ನು ಮಾಡಲು ಸಾಧ್ಯವಿಲ್ಲ ಪ್ರಮಾಣಿತ ವ್ಯತ್ಯಾಸ ಇರಬೇಕು ನಂತರ ಸರಿಯಾದ ಮಾಪನಾಂಕ ನಿರ್ಣಯ ವಿಧಾನಗಳನ್ನು ಬಳಸಬೇಕಾಗುತ್ತದೆ ಮತ್ತು ಅಗತ್ಯವಿದ್ದರೆ ಕೆಲವೊಮ್ಮೆ ಏನಾಗುತ್ತದೆ ಎಂದರೆ ಕೆಲವು ಸೆನ್ಸಾರ್ಗಳು ಸಮಯ ಕಳೆದಂತೆ ಒಂದೇ ರೀತಿ ವರ್ತಿಸುವುದಿಲ್ಲ ಆದ್ದರಿಂದ ಅವುಗಳನ್ನು ರೀ ಕ್ಯಾಲಿಬ್ರೇಟರ್ ಮಾಡಬೇಕಾಗುತ್ತದೆ ಕೈಗಾರಿಕಾ ಸೆನ್ಸರ್ಗಳ ಉದಾಹರಣೆಗಳು ಕೈಗಾರಿಕಾ ಸೆನ್ಸರ್ಗಳನ್ನು ನ್ಯಾವಿಗೇಷನ್ ಉದ್ಯಮದಲ್ಲಿ ಟ್ರ್ಯಾಕಿಂಗ್ ಮತ್ತು ಮುಂತಾದವುಗಳಲ್ಲಿ ಬಳಸಬಹುದು ಜಿಪಿಎಸ್ ಆಧಾರಿತ ಸೆನ್ಸರ್ಗಳು ನ್ಯಾವಿಗೇಷನ್ ಉದ್ಯಮದಲ್ಲಿ ಟ್ರ್ಯಾಕಿಂಗ್ ಉದ್ದೇಶಗಳಿಗಾಗಿ ಸಾಗಣೆಗಳ ಟ್ರ್ಯಾಕಿಂಗ್ ಲಾಜಿಸ್ಟಿಕ್ಸ್ ಟ್ರ್ಯಾಕಿಂಗ್ ಟ್ರಕ್ಗಳ ಟ್ರ್ಯಾಕಿಂಗ್ಗಾಗಿ ಬಳಸಬಹುದು ಕೃಷಿ ಕೈಗಾರಿಕೆಗಳಲ್ಲಿ ಮಣ್ಣಿನ ಸ್ಥಿತಿ ಮಣ್ಣಿನಲ್ಲಿ ನೀರಿನ ಸ್ಥಿತಿ ಮಣ್ಣು ತೇವಾಂಶ ಮಣ್ಣಿನಲ್ಲಿ ನೀರಿನ ಮಟ್ಟ ವಿಭಿನ್ನ ಹವಾಮಾನ ನಿಯತಾಂಕಗಳು ನಂತರ ಗೊಬ್ಬರದ ಅಂಶ ಸಸ್ಯಗಳಿಗೆ ಬೇಕಾದಂತಹ ಪೌಷ್ಠಿಕಾಂಶದ ಅಂಶಗಳಂತಹ ವಿವಿಧ ನಿಯತಾಂಕಗಳನ್ನು ಮೇಲ್ವಿಚಾರಣೆ ಮಾಡಲು ಸ್ಮಾರ್ಟ್ ಸೆನ್ಸಾರ್ಗಳನ್ನು ಬಳಸಬಹುದು ಆದ್ದರಿಂದ ಇದು ಸ್ಮಾರ್ಟ್ ಸಂವೇದಕಗಳ ಈ ಕೃಷಿ ಬಳಕೆಯಾಗಿದೆ ಆರೋಗ್ಯ ಉದ್ಯಮದಲ್ಲಿ ಸಾಮಾನ್ಯ ಸೆನ್ಸಾರ್ ಗಳ ಆದಂತಹ ಈ ಪಲ್ಸ್ ಆಕ್ಸಿಮೀಟರ್ ಸೆನ್ಸಾರ್ ದಂತಹ ವಿಭಿನ್ನ ಬಯೋಸೆನ್ಸರ್ಗಳು ದೇಹದ ಉಷ್ಣಾಂಶ ಸೆನ್ಸಾರ್ಗಳನ್ನು ಬಳಸಬಹುದು ಅಂತೆಯೇ ಇಸಿಜಿ ಇಎಂಜಿ ಇಇಜಿ ವಿಭಿನ್ನ ಸೆನ್ಸರ್ಗಳನ್ನು ಸಾಂಪ್ರದಾಯಿಕವಾದವುಗಳನ್ನು ಬಳಸಬಹುದು ಆದರೆ ಈಗ ಆರೋಗ್ಯ ಉದ್ದೇಶಗಳಿಗಾಗಿ ಕೆಲವು ಚುರುಕಾದ ಸೆನ್ಸರ್ಗಳು ಸಹ ಬಂದಿವೆ ಸ್ಮಾರ್ಟ್ ಮಾತ್ರೆಗಳಿವೆ ಅದನ್ನು ಮೂಲತಃ ನುಂಗಬಹುದು ಮತ್ತು ಈ ಮಾತ್ರೆಗಳು ಮಾನವ ರಕ್ತಪರಿಚಲನಾ ವ್ಯವಸ್ಥೆಗೆ ಹೋಗುತ್ತವೆ ಮತ್ತು ಅವು ಕಳುಹಿಸುತ್ತವೆ ಅವು ಗ್ರಹಿಸಲು ವಿನ್ಯಾಸಗೊಳಿಸಲಾದ ಮಾನವ ಶಾರೀರಿಕ ನಿಯತಾಂಕವನ್ನು ಗ್ರಹಿಸುತ್ತವೆ ಮತ್ತು ನಂತರ ಮೂಲತಃ ಆ ಶಾರೀರಿಕ ನಿಯತಾಂಕಗಳನ್ನು ವಯರ್ಲೆಸ್ ಮುಖಾಂತರ ಅವು ಆ ನಿಯತಾಂಕಗಳನ್ನು ಹೆಚ್ಚಿನ ಮೇಲ್ವಿಚಾರಣೆಗಾಗಿ ವೈದ್ಯರಿಗೆ ಕಳುಹಿಸುತ್ತವೆ ಆಸ್ಪತ್ರೆಗಳಲ್ಲಿನ ಸ್ಮಾರ್ಟ್ ಹಾಸಿಗೆಗಳು ರೋಗಿಯನ್ನು ಕೆಳಗೆ ಬೀಳದಂತೆ ತಡೆಯುವ ಸೆನ್ಸಾರ್ಗಳನ್ನು ಸಹ ಬಳಸುತ್ತವೆ ಮತ್ತು ರೋಗಿಗಳ ಯಾವುದೇ ರೀತಿಯ ಚಲನೆ ಅನುಮಾನಾಸ್ಪದ ಚಲನೆಯ ಬಗ್ಗೆ ವರದಿ ಕಳುಹಿಸುತ್ತವೆ ಚಿಲ್ಲರೆ ಉದ್ಯಮದಲ್ಲಿ ಕೈಗಾರಿಕಾ ಸೆನ್ಸಾರ್ಗಳನ್ನು ಸಹ ಬಳಸಲಾಗುತ್ತದೆ ಉದಾಹರಣೆಗೆ ಆರ್ಎಫ್ಐಡಿ ಟ್ರ್ಯಾಕಿಂಗ್ ಚಿಪ್ಸ್ ಜಿಪಿಎಸ್ ಮತ್ತು ಐಒಟಿ ಮೂಲಕ ಸಾಗಣೆಗಳ ಸ್ಥಳ ಟ್ರ್ಯಾಕಿಂಗ್ ಶಾಪಿಂಗ್ ಕಾರ್ಟ್ನಲ್ಲಿನ ಸೆನ್ಸಾರ್ಗಳನ್ನು ಸಹ ನಿಯೋಜಿಸಲಾಗಿದೆ ಮತ್ತು ಹಾಗೆ ಮಾಡುವುದರಿಂದ ಸೂಪರ್ಮಾರ್ಕೆಟ್ಗಳಿಂದ ವಿಭಿನ್ನ ಉತ್ಪನ್ನಗಳ ಕಳ್ಳತನವನ್ನು ತಪ್ಪಿಸಲು ಸಾಧ್ಯವಿದೆ ಆದ್ದರಿಂದ ಈ ಸೆನ್ಸಾರ್ಗಳ ವಿಭಿನ್ನ ಬಳಕೆದಾರರಿದ್ದಾರೆ ವಿಭಿನ್ನ ವಿಭಿನ್ನ ರೀತಿಯ ಸೆನ್ಸರ್ಗಳನ್ನು ಅಭಿವೃದ್ಧಿಪಡಿಸುವ ಸಂವೇದಕ ತಯಾರಕರು ಇದ್ದಾರೆ ನಿಮ್ಮಲ್ಲಿ ಡಿಟಿಎಸ್ ಬಾಷ್ ಹನಿವೆಲ್ ಒಮೆಗಾ ಇದೆ ಇವು ಸಾಮಾನ್ಯ ಸೆನ್ಸರ್ ತಯಾರಕರು ಈ ರೀತಿಯಾಗಿ ಜಾಗತಿಕವಾಗಿ ವಿಭಿನ್ನ ಸಂವೇದಕ ತಯಾರಕರು ಇದ್ದಾರೆ ಅದು ವಿಭಿನ್ನ ರೀತಿಯ ಸೆನ್ಸಾರ್ಗಳನ್ನು ಉತ್ಪಾದಿಸುತ್ತದೆ ಈಗ ನಾವು ಅದೇ ಸಮಯದಲ್ಲಿ ಸಂವೇದನೆಯ ಬಗ್ಗೆ ಮಾತನಾಡುವಾಗ ನಾವು ವರ್ತನೆಯ ಬಗ್ಗೆ ಸಹ ಮಾತನಾಡಬೇಕಾಗಿದೆ ಮತ್ತು ಉದ್ಯಮದ ಆಕ್ಟಿವೇಷನ್ ಬಹಳ ಮುಖ್ಯ ಆಕ್ಟಿವೇಷನ್ ಪ್ಲಾಟ್ಫಾರ್ಮ್ಗಳನ್ನು ಪೂರೈಸಲು ಪಿಎಲ್ಸಿಯ ಬಳಕೆ ಬಹಳ ಮುಖ್ಯ ಪಿಎಲ್ಸಿ ಎಂದರೆ ಪ್ರೊಗ್ರಾಮೆಬಲ್ ಲಾಜಿಕ್ ಕಂಟ್ರೋಲರ್ ಮತ್ತು ಈ ಪ್ರೊಗ್ರಾಮೆಬಲ್ ಲಾಜಿಕ್ ಕಂಟ್ರೋಲರ್ಗಳು ಕೆಲವು ವಿಶೇಷ ಸಾಮರ್ಥ್ಯಗಳನ್ನು ಹೊಂದಿರುವ ಕೆಲವು ರೀತಿಯ ವಿಶೇಷ ಉದ್ದೇಶದ ಡಿಜಿಟಲ್ ಕಂಪ್ಯೂಟರ್ಗಳಾಗಿವೆ ಕೈಗಾರಿಕಾ ಪ್ರಕ್ರಿಯೆಗಳು ಕೈಗಾರಿಕಾ ಯಂತ್ರೋಪಕರಣಗಳು ಮತ್ತು ಮುಂತಾದವುಗಳನ್ನು ಸ್ವಯಂಚಾಲಿತ ಗೊಳಿಸಲು ವಿಶೇಷ ಸಾಮರ್ಥ್ಯಗಳು ಆದ್ದರಿಂದ ಈ ಪಿಎಲ್ಸಿಯನ್ನು ಕೈಗಾರಿಕೆಗಳಲ್ಲಿ ಸ್ವಯಂಚಾಲಿತಗೊಳಿಸಲು ಯಾಂತ್ರೀಕೃತಗೊಂಡ ಉದ್ದೇಶಗಳಿಗಾಗಿ ಸಾಕಷ್ಟು ವ್ಯಾಪಕವಾಗಿ ಬಳಸಲಾಗುತ್ತದೆ ಮತ್ತು ಕೈಗಾರಿಕಾ ಇಂಟರ್ನೆಟ್ ಮತ್ತು ಐಐಒಟಿ ಅವಶ್ಯಕತೆಗಳನ್ನು ಪೂರೈಸಲು ಈ ಪಿಎಲ್ಸಿಯನ್ನು ಇನ್ನಷ್ಟು ವಿಸ್ತರಿಸಬಹುದು ಆದ್ದರಿಂದ ಒಂದು ವಿಶಿಷ್ಟವಾದ ಪಿಎಲ್ಸಿ ಮೂರು ವಿಭಿನ್ನ ಮಾಡ್ಯೂಲ್ಗಳನ್ನು ಹೊಂದಿದೆ ಕೇಂದ್ರ ಪ್ರಾಸಸರ್ ಮತ್ತು ಮೆಮೊರಿಯನ್ನು ಒಳಗೊಂಡಿರುವ ಸಿಪಿಯು ಮಾಡ್ಯೂಲ್ ತದನಂತರ ನೀವು ವಿದ್ಯುತ್ ಸರಬರಾಜು ಮಾಡ್ಯೂಲ್ ಅನ್ನು ಹೊಂದಿದ್ದೀರಿ ಅದು ಹೆಸರು ಎಲ್ಲವನ್ನೂ ಹೇಳುತ್ತದೆ ಇದು ಸಂಪೂರ್ಣ ಸರ್ಕ್ಯೂಟ್ರಿಗೆ ಪವರ್ ಪೂರೈಸುತ್ತದೆ ಮತ್ತು ಇನ್ಪುಟ್ ಔಟ್ಪುಟ್ ಮಾಡ್ಯೂಲ್ ಮೂಲತಃ ಸಂವೇದಕಗಳು ಮತ್ತು ಅಕ್ಚುಯೆಟರ್ಸ್ಗಳನ್ನು ಸಂಪರ್ಕಿಸುತ್ತದೆ ಈ ಪಿಎಲ್ಸಿಯ ಹೇಗೆ ಕೆಲಸ ಮಾಡುತ್ತದೆ ಆದ್ದರಿಂದ ನಾವು ವಿಶಿಷ್ಟವಾದ ಪಿಎಲ್ಸಿ ವ್ಯವಸ್ಥೆಯ ವಾಸ್ತುಶಿಲ್ಪದ ಬಗ್ಗೆ ಮಾತನಾಡುತ್ತೇವೆ ಆದ್ದರಿಂದ ಒಂದು ವಿಶಿಷ್ಟವಾದ ಪಿಎಲ್ಸಿ ವ್ಯವಸ್ಥೆಯು ಮೆಮೊರಿಯನ್ನು ಹೊಂದಿದೆ ಮತ್ತು ಇಲ್ಲಿರುವ ಇನ್ಪುಟ್ ವಿಭಿನ್ನ ಪ್ರೋಗ್ರಾಮ್ಗಳಾಗಿವೆ ಅದು ಈ ಪಿಎಲ್ಸಿಯನ್ನು ನಡೆಸುತ್ತದೆ ನಂತರ ನೀವು ಕೇಂದ್ರ ಸಂಸ್ಕರಣಾ ಘಟಕ ಮತ್ತು ಇನ್ಪುಟ್ ಮತ್ತು ಔಟ್ ಪುಟ್ ಅನ್ನು ಹೊಂದಿದ್ದೀರಿ ಈ ಇನ್ಪುಟ್ ಔಟ್ ಪುಟ್ ಮೂಲಕ ನೈಜ ಪ್ರಪಂಚದೊಂದಿಗೆ ಸಂವಹನವಿದೆ ಆದ್ದರಿಂದ ವಾಸ್ತವವಾಗಿ ಈ ಇನ್ಪುಟ್ ಔಟ್ಪುಟ್ ಘಟಕವು ನೈಜ ಪ್ರಪಂಚದೊಂದಿಗಿನ ಪರಸ್ಪರ ಸಂಭಾಷಣೆಗೆ ಎರಡು ವಿಭಿನ್ನ ಸೆನ್ಸಾರ್ಗಳನ್ನು ಸಂಪರ್ಕಿಸುತ್ತದೆ ಅಕ್ಚುಯೆಟರ್ಸ್ಗಳು ಇದು ವಿಭಿನ್ನ ನಿಯತಾಂಕಗಳನ್ನು ಗ್ರಹಿಸುತ್ತದೆ ಮತ್ತು ಇವು ಅನಲಾಗ್ ಅಥವಾ ಡಿಜಿಟಲ್ ಪ್ರಕಾರವಾಗಿರಬಹುದು ಮೂಲತಃ ಸಿಪಿಯು ಮತ್ತು ಮೆಮೊರಿ ನಡುವೆ ಪರಸ್ಪರ ಸಂಪರ್ಕ ನಡೆಯುತ್ತದೆ ಇನ್ಪುಟ್ ಔಟ್ಪುಟ್ ಮೆಮೊರಿ ಮತ್ತು ಇನ್ಪುಟ್ ಔಟ್ಪುಟ್ ಮತ್ತು ಸಿಪಿಯು ನಡುವೆ ಈ ಎಲ್ಲಾ ವಿಷಯಗಳು ಪರಸ್ಪರ ಸಂಬಂಧ ಹೊಂದಿವೆ ಮತ್ತು ಅವು ಡೇಟಾವನ್ನು ಕಳುಹಿಸಲಿವೆ ಮೊದಲಿಗೆ ನಾವು ಈ ಮೆಮೊರಿಯನ್ನು ಕಳುಹಿಸಲಿದ್ದೇವೆ ವಿಳಾಸವನ್ನು ಕಳುಹಿಸಲಿದ್ದೇವೆ ಡೇಟಾವನ್ನು ಇನ್ಪುಟ್ ಔಟ್ಪುಟ್ ನಿಂದ ಸಿಪಿಯುಗೆ ಕಳುಹಿಸಬಹುದು ಸೂಕ್ತವಾದ ನಿಯಂತ್ರಣ ಸಂಕೇತಗಳನ್ನು ಕಳುಹಿಸುವ ಮೂಲಕ ಸಿಪಿಯುಗಳನ್ನು ನಿಯಂತ್ರಿಸಲು ಸಹ ಸಾಧ್ಯವಿದೆ ಮತ್ತು ಈ ನಿಯಂತ್ರಣ ಸಂಕೇತಗಳು ಇನ್ಪುತ್ ಔಟ್ಪುತ್ ಗಳಿಂದ ಬರಬಹುದು ಆದ್ದರಿಂದ ಇದು ತುಂಬಾ ಇದೆ ಇದು ಒಂದು ವಿಶಿಷ್ಟವಾದ ಪಿಎಲ್ಸಿಯ ವಾಸ್ತುಶಿಲ್ಪದಲ್ಲಿನ ವಿಭಿನ್ನ ಘಟಕಗಳ ಸ್ಥೂಲ ರೇಖಾಚಿತ್ರವಾಗಿದೆ ಈಗ ನಾವು ಸ್ವಲ್ಪ ಮುಂದೆ ಹೋಗಿ ಪಿಎಲ್ಸಿಯಲ್ಲಿ ನಡೆಯುವ ವಿಭಿನ್ನವಾದ ಪ್ರಮುಖವಾದ ವಿಷಯದ ಬಗ್ಗೆ ಮಾತನಾಡೋಣ ಪಿಎಲ್ಸಿ ಮೂಲತಃ ಈ ಹೆಚ್ಚಿನ ಯಂತ್ರಗಳಲ್ಲಿ ಪಿಎಲ್ಸಿ ವಿಭಿನ್ನ ಲೂಪ್ಗಳ ಮೂಲಕ ಹೋಗುತ್ತದೆ ಸ್ಕ್ಯಾನ್ ಸೈಕಲ್ ಪಿಎಲ್ಸಿ ಸ್ಕ್ಯಾನ್ ಸೈಕಲ್ ಎಂದು ಇದೆ ಆದ್ದರಿಂದ ಸ್ಕ್ಯಾನ್ ಸೈಕಲ್ದಲ್ಲಿ ಮೂಲತಃ ಈ ಲೂಪಿಂಗ್ ಸಂಭವಿಸುತ್ತದೆ ಆದ್ದರಿಂದ ನಿಮ್ಮ ಹತ್ತಿರ ಮೊದಲು ಸೈಕಲ್ ಪ್ರಾರಂಭ ಮತ್ತು ವಿಭಿನ್ನ ನಿಯತಾಂಕಗಳನ್ನು ಮೇಲ್ವಿಚಾರಣೆ ಮಾಡುವುದು ಸಮಯದಂತಹ ವಿಭಿನ್ನ ನಿಯತಾಂಕಗಳನ್ನು ಮೇಲ್ವಿಚಾರಣೆ ಮಾಡುವುದು ನಂತರ ನೀವು ಇನ್ಪುಟ್ ಮಾಡ್ಯೂಲ್ನಿಂದ ಡೇಟಾವನ್ನು ಓದುತ್ತೀರಿ ಮತ್ತು ಇನ್ಪುಟ್ ಸ್ಥಿತಿಯನ್ನು ಪರಿಶೀಲಿಸುತ್ತೀರಿ ಚಕ್ರದ ಮುಂದಿನ ವಿಷಯವೆಂದರೆ ಅಪ್ಲಿಕೇಶನ್ ಬಳಕೆದಾರರ ಅಪ್ಲಿಕೇಶನ್ಗಳನ್ನು ಕಾರ್ಯಗತಗೊಳಿಸುವುದು ನಂತರ ನಿಮ್ಮ ಹತ್ತಿರ ಸಿಪಿಯು ಮೂಲತಃ ವಿಭಿನ್ನ ಕಾರ್ಯಗಳನ್ನು ನಿರ್ಣಯಿಸುತ್ತದೆ ಅಂತಿಮವಾಗಿ ಔಟ್ಪುಟ್ ಅನ್ನು ಬರೆಯುವುದು ಮೂಲತಃ ಡೇಟಾವನ್ನು ಔಟ್ಪುಟ್ ಮಾಡ್ಯೂಲ್ಗೆ ಮತ್ತು ಇದನ್ನು ಸೈಕಲ್ ಎಂದು ಕರೆಯಲಾಗುತ್ತದೆ ಏಕೆಂದರೆ ಈ ಚಟುವಟಿಕೆಗಳನ್ನು ಮಾಡಬೇಕಾಗುತ್ತದೆ ಮತ್ತು ಅವುಗಳು ಮುಗಿದ ನಂತರ ಯಂತ್ರವು ಕಾರ್ಯನಿರ್ವಹಿಸುವುದನ್ನು ಮುಂದುವರಿಸುವವರೆಗೆ ನೀವು ಇನ್ನೊಂದು ಪಾಸ್ ಮೂಲಕ ಹೋಗುತ್ತೀರಿ ಆದ್ದರಿಂದ ಈ ಚಕ್ರವು ಮೂಲಭೂತವಾಗಿ ಇದು ಈ ಎಲ್ಲಾ ಕಾರ್ಯಗಳನ್ನು ಈ ಕಡೆ ಹಾದುಹೋಗುತ್ತದೆ ಮತ್ತು ಪ್ರಾರಂಭದಿಂದಲೂ ಪುನರಾವರ್ತಿಸುತ್ತದೆ ಪಿಎಲ್ಸಿ ಸ್ಕ್ಯಾನ್ ಸೈಕಲ್ ಹೇಗೆ ಕಾಣುತ್ತದೆ ಈ ಲೂಪ್ ಪಿಎಲ್ಸಿಯಲ್ಲಿ ಬಹಳ ಮುಖ್ಯವಾಗಿದೆ ಮತ್ತು ಅವು ನಿರಂತರವಾಗಿ ಅವರು ನಿರ್ವಹಿಸಲು ವಿನ್ಯಾಸಗೊಳಿಸಿದ ಯಾವುದೇ ಕೆಲಸವನ್ನು ನಿರಂತರವಾಗಿ ಮಾಡುತ್ತಲೇ ಇರುತ್ತಾರೆ ಆದ್ದರಿಂದ ಈಗ ನಾವು ಮತ್ತೆ ಹಿಂತಿರುಗಿ ಹೋಗಿ ಸ್ವಲ್ಪ ಮುಂದೆ ನೋಡೋಣ ಆದ್ದರಿಂದ ಈ ಪಿಎಲ್ಸಿಯು ಎಸ್ಸಿಎಡಿಎ ವ್ಯವಸ್ಥೆಗಳು ಎಂದು ಕರೆಯಲ್ಪಡುವ ವಿಷಯದಲ್ಲಿ ಬಹಳ ಮುಖ್ಯವಾಗಿದೆ ಆದ್ದರಿಂದ ಉದ್ಯಮದ ಅಪ್ಲಿಕೇಶನ್ಗಳಲ್ಲಿ ಎಸ್ಸಿಎಡಿಎ ಬಹಳ ಮುಖ್ಯವಾಗಿದೆ ಎಸ್ಸಿಎಡಿಎ ಮೂಲತಃ ಸೂಪರ್ವೈಸರ್ ಕಂಟ್ರೋಲ್ ಮತ್ತು ಡೇಟಾ ಆಕ್ವಿಸಿಶನ್ ಎಂದು ಮತ್ತು ಇದು ಮೂಲತಃ ಕೈಗಾರಿಕಾ ನಿಯಂತ್ರಣ ವ್ಯವಸ್ಥೆ ಸುಧಾರಿತ ಕೈಗಾರಿಕಾ ನಿಯಂತ್ರಣ ವ್ಯವಸ್ಥೆ ಇದು ಅನೇಕ ವಿಭಿನ್ನ ಕೆಲಸಗಳನ್ನು ಮಾಡಬಹುದು ಕೈಗಾರಿಕಾ ದರ್ಜೆಯ ಎಸ್ಸಿಎಡಿಎ ವ್ಯವಸ್ಥೆಗಳ ಸಹಾಯದಿಂದ ಡೇಟಾವನ್ನು ಪ್ರಕ್ರಿಯೆಗೊಳಿಸುವುದು ಮೇಲ್ವಿಚಾರಣೆ ಮಾಡುವುದು ವಿಶ್ಲೇಷಿಸುವುದು ಎಲ್ಲವನ್ನೂ ಒಂದೇ ಸಮಯದಲ್ಲಿ ಮಾಡಬಹುದು ಈ ವ್ಯವಸ್ಥೆಗಳು ಮೂಲತಃ ವಿಭಿನ್ನ ಸೈಟ್ಗಳು ವಿಭಿನ್ನ ಸ್ಥಳಗಳಿಂದ ಡೇಟಾವನ್ನು ಸಂಗ್ರಹಿಸುತ್ತವೆ ಮತ್ತು ಹೆಚ್ಚಿನ ಪ್ರಕ್ರಿಯೆಗಾಗಿ ಡೇಟಾವನ್ನು ಡೇಟಾ ಸ್ವಾಧೀನ ವ್ಯವಸ್ಥೆಗೆ ರವಾನಿಸುತ್ತದೆ ಆದ್ದರಿಂದ ಸಾಮಾನ್ಯವಾಗಿ ನೀರಿನ ಕೈಗಾರಿಕೆಗಳು ತೈಲ ಕೈಗಾರಿಕೆಗಳು ವಿದ್ಯುತ್ ಉತ್ಪಾದನಾ ಕೈಗಾರಿಕೆಗಳು ಅವರೆಲ್ಲರೂ ಎಸ್ಸಿಎಡಿಎ ಆಧಾರಿತ ವ್ಯವಸ್ಥೆಗಳನ್ನು ಬಳಸುತ್ತಾರೆ ಎಸ್ಸಿಎಡಿಎ ವಿಭಿನ್ನ ಘಟಕಗಳನ್ನು ಹೊಂದಿದೆ ಆದ್ದರಿಂದ ಮೇಲ್ವಿಚಾರಣಾ ವ್ಯವಸ್ಥೆ ಇದೆ ಮಾನವ ಯಂತ್ರ ವ್ಯವಸ್ಥೆ ಇದೆ ರಿಮೋಟ್ ಟರ್ಮಿನಲ್ ಘಟಕವಿದೆ ಸಂವಹನ ಇಂಟರ್ಫೇಸ್ ವ್ಯವಸ್ಥೆ ಅಥವಾ ಘಟಕವಿದೆ ಎಸ್ಸಿಎಡಿಎ ಪ್ರೋಗ್ರಾಮಿಂಗ್ ಮತ್ತೊಂದು ಮತ್ತು ಕೊನೆಯದು ಈ ಪಿಎಲ್ಸಿ ಬಗ್ಗೆ ನಾನು ಮೊದಲೇ ಮಾತನಾಡಿದ್ದೇನೆ ಅದರ ವಾಸ್ತುಶಿಲ್ಪವು ನಾನು ನಿಮಗೆ ತೋರಿಸಿದ ವಾಸ್ತುಶಿಲ್ಪದ ಸ್ಥೂಲ ರೇಖಾಚಿತ್ರ ಮತ್ತು ನಾವು ಈ ಪಿಎಲ್ಸಿ ಸೈಕಲ್ ಬಗ್ಗೆಯೂ ಮಾತನಾಡಿದ್ದೇವೆ ಇದು ಕಾರ್ಯಗಳನ್ನು ನಿರ್ವಹಿಸುವುದನ್ನು ಮುಂದುವರೆಸುತ್ತದೆ ಈ ಪಿಎಲ್ಸಿ ಯಂತ್ರವು ಕಾರ್ಯನಿರ್ವಹಿಸುತ್ತಲೇ ಇರುತ್ತದೆ ಆದ್ದರಿಂದ ಕೈಗಾರಿಕಾ ನಿಯಂತ್ರಣವನ್ನು ಈ ಎಲ್ಲಾ ವಿಭಿನ್ನ ತಂತ್ರಜ್ಞಾನಗಳು ವಿಭಿನ್ನ ಸೆನ್ಸಾರ್ಗಳು ವಿಭಿನ್ನ ಅಕ್ಚುಯೆಟರ್ಸ್ಗಳು ಪಿಎಲ್ಸಿಯ ಎಸ್ಸಿಎಡಿಎ ಮತ್ತು ಮುಂತಾದವುಗಳ ಸಹಾಯದಿಂದ ಮಾಡಬಹುದಾಗಿದೆ ಮತ್ತು ವಿಭಿನ್ನ ಸೆನ್ಸಾರ್ಗಳು ಮತ್ತು ಅಕ್ಚುಯೆಟರ್ಸ್ಗಳನ್ನು ಬಳಸಲಾಗುತ್ತದೆ ಕೈಗಾರಿಕಾ ಪ್ರಮಾಣದಲ್ಲಿ ವಿಭಿನ್ನ ಯಂತ್ರೋಪಕರಣಗಳನ್ನು ಸಂಪರ್ಕಿಸುವ ವೈರ್ಲೆಸ್ ಸೆನ್ಸರ್ ಮತ್ತು ಅಕ್ಚುಯೆಟರ್ ನೆಟ್ವರ್ಕ್ ಅನ್ನು ನಾವು ಹೊಂದಿದ್ದೇವೆ ಈ ವಿಭಿನ್ನ ಯಂತ್ರ ವ್ಯವಸ್ಥೆಗಳು ಮಾನವರು ಮತ್ತು ಯಂತ್ರಗಳೊಂದಿಗೆ ಮಾತನಾಡುವ ಮಾನವರ ವಿಭಿನ್ನ ಮೇಲ್ವಿಚಾರಣಾ ಚಟುವಟಿಕೆಗಳನ್ನು ನಿರ್ವಹಿಸುವ ಕೆಲಸ ಮಾಡುತ್ತವೆ ಆದ್ದರಿಂದ ಈ ಎಲ್ಲಾ ವಿಭಿನ್ನ ಸಂವಹನಗಳನ್ನು ಮೇಲ್ವಿಚಾರಣೆ ಮಾಡಬಹುದು ನಿಯಂತ್ರಿಸಬಹುದು ಮತ್ತು ಹೀಗೆ ವೈರ್ಲೆಸ್ ಸೆನ್ಸರ್ ಮತ್ತು ಅಕ್ಚುಯೆಟರ್ ನೆಟ್ವರ್ಕ್ ಬಳಕೆಯ ಅನುಕೂಲ ನಾವು ಇಲ್ಲಿಯವರೆಗೆ ನೋಡಿದಂತೆ ಅದು ತುಂಬಾ ಕಷ್ಟವಲ್ಲ ಸೆನ್ಸಾರ್ಗಳು ಸಾಮಾನ್ಯವಾಗಿವೆ ಒಮ್ಮೆ ನೀವು ಸೆನ್ಸಾರ್ಗಳನ್ನು ಪಡೆದರೆ ಒಮ್ಮೆ ನೀವು ಅಕ್ಚುಯೆಟರ್ಸ್ಗಳನ್ನು ಹಿಡಿದಿಟ್ಟುಕೊಂಡರೆ ಸಂವೇದಕಗಳು ಮತ್ತು ಅಕ್ಚುಯೆಟರ್ಸ್ಗಳನ್ನು ನಿಯೋಜಿಸುವುದು ಅಷ್ಟು ಕಷ್ಟವಲ್ಲ ಆದ್ದರಿಂದ ಒಮ್ಮೆ ನೀವು ಸೆನ್ಸಾರ್ಗಳು ಮತ್ತು ಅಕ್ಚುಯೆಟರ್ಸ್ಗಳನ್ನು ನಿಯೋಜಿಸಿದ ನಂತರ ನೀವು ಈ ಸೆನ್ಸಾರ್ ಗಳನ್ನು ಪರಸ್ಪರ ಮಾತನಾಡಲು ಸಾಧ್ಯವಾಗುವಂತೆ ನೆಟ್ವರ್ಕ್ ಮಾಡಬಹುದಾಗಿದೆ ಸಿಸ್ಟಮ್ ಸಂವಹನ ವೇದಿಕೆ ನೆಟ್ವರ್ಕ್ ಅನ್ನು ಸ್ವಯಂ ಸಂಘಟಿಸಲು ಮತ್ತು ಮೊದಲೇ ಸ್ಥಾಪಿಸಲಾದ ಕೆಲವು ಮೂಲಸೌಕರ್ಯಗಳಿವೆ ಅದನ್ನು ಸಹ ಬಳಸಬಹುದು ಮತ್ತು ಒಟ್ಟಾರೆಯಾಗಿ ಈ ವೈರ್ಲೆಸ್ ಸೆನ್ಸರ್ ಮತ್ತು ಅಕ್ಚುಯೆಟರ್ ನೆಟ್ವರ್ಕ್ ತಂತ್ರಜ್ಞಾನಗಳು ಕಡಿಮೆ ವೆಚ್ಚದಲ್ಲಿವೆ ಆದ್ದರಿಂದ ಸಮಗ್ರವಾಗಿ ಈ ಸೆನ್ಸಾರ್ ಅತ್ಯುತ್ತಮವಾಗಿದೆ ಉದ್ಯಮ ಪ್ರಮಾಣದಲ್ಲಿ ಅಕ್ಚುಯೆಟರ್ ನೆಟ್ವರ್ಕ್ ತಂತ್ರಜ್ಞಾನವು ಕಡಿಮೆ ವೆಚ್ಚವಾಗಿದೆ ಆದ್ದರಿಂದ ಈ ವಿಭಿನ್ನ ಅಕ್ಚುಯೆಟರ್ಸ್ಗಳ ಪ್ರಕಾರ ಎಲೆಕ್ಟ್ರೋ ಹೈಡ್ರೋಸ್ಟಾಟಿಕ್ ಆಕ್ಟಿವೇಷನ್ ಸಿಸ್ಟಮ್ ಅನ್ನು ಬಳಸಬಹುದು ಪರಿಚಯಾತ್ಮಕ ಉಪನ್ಯಾಸದಲ್ಲಿ ನಾವು ವಿಭಿನ್ನ ಅಕ್ಚುಯೆಟರ್ಸ್ಗಳನ್ನು ನೋಡಿದ್ದೇವೆ ವಿಭಿನ್ನ ರೀತಿಯ ಅಕ್ಚುಯೆಟರ್ಸ್ಗಳನ್ನು ಬಳಸುವುದನ್ನು ನಾವು ನೋಡಿದ್ದೇವೆ ಇವುಗಳಲ್ಲಿ ಹಲವು ಕೈಗಾರಿಕೆಗಳಲ್ಲಿ ವಿವಿಧ ಉದ್ದೇಶಗಳಿಗಾಗಿ ಬಳಸಬಹುದು ಆದರೆ ಕೆಲವು ಉದ್ಯಮ ನಿರ್ದಿಷ್ಟ ಅಕ್ಚುಯೆಟರ್ಸ್ಗಳು ಉನ್ನತ ತುದಿಯಲ್ಲಿವೆ ಮತ್ತು ಉದ್ಯಮದ ಅಪ್ಲಿಕೇಶನ್ಗಳಿಗೆ ಸೇವೆ ಸಲ್ಲಿಸಲು ಬಳಸಬಹುದು ಆದ್ದರಿಂದ ಈ ಎಲೆಕ್ಟ್ರೋ ಹೈಡ್ರೋಸ್ಟಾಟಿಕ್ ಅಕ್ಚುಯೆಟರ್ ಸಾಂಪ್ರದಾಯಿಕ ಹೈಡ್ರಾಲಿಕ್ ಮತ್ತು ಎಲೆಕ್ಟ್ರೋಮೆಕಾನಿಕಲ್ ಅಕ್ಚುಯೆಟರ್ಸ್ಗಳಿಗೆ ಬದಲಿಯಾಗಿದೆ ಈ ಹೆಸರೇ ಸೂಚಿಸುವಂತೆ ಅವು ವಿದ್ಯುತ್ ಮತ್ತು ಹೈಡ್ರಾಲಿಕ್ ಅಕ್ಚುಯೆಟರ್ಸ್ಗಳ ಕೆಲವು ಸಂಯೋಜಿತ ಅನುಕೂಲಗಳನ್ನು ಹೊಂದಿವೆ ಆದ್ದರಿಂದ ಮೂಲಭೂತವಾಗಿ ಈ ಎಲೆಕ್ಟ್ರೋ ಹೈಡ್ರೋಸ್ಟಾಟಿಕ್ ಆಕ್ಟಿವೇಷನ್ ವ್ಯವಸ್ಥೆಗಳು ಅವುಗಳ ವಿದ್ಯುತ್ ಮತ್ತು ಹೈಡ್ರಾಲಿಕ್ ಕೌಂಟರ್ಪಾರ್ಟ್ಗಳ ಅನುಕೂಲಗಳನ್ನು ಒಟ್ಟುಗೂಡಿಸುವ ಮೂಲಕ ಹೆಚ್ಚಿನ ಶಕ್ತಿ ಸಾಮರ್ಥ್ಯ ಹೆಚ್ಚಿನ ಶಕ್ತಿಯ ದಕ್ಷತೆ ಮತ್ತು ವಿಕೇಂದ್ರೀಕೃತ ಕಾರ್ಯಗತಗೊಳಿಸುವಿಕೆಯನ್ನು ಹೊಂದಬಹುದು ನಂತರ ಎಲೆಕ್ಟ್ರೋ ನ್ಯೂಮ್ಯಾಟಿಕ್ ವ್ಯವಸ್ಥೆಗಳಿವೆ ಅವುಗಳು ನಿಖರವಾದ ಹರಿವಿನ ನಿಯಂತ್ರಣ ಸುಧಾರಿತ ಸಂವಹನ ಸಾಮರ್ಥ್ಯಗಳು ಹಿಂದಿನ ಸಾಂಪ್ರದಾಯಿಕ ಅಕ್ಚುಯೆಟರ್ಸ್ಗಳಿಗಿಂತ ಸುಧಾರಿತ ರೋಗನಿರ್ಣಯವನ್ನು ಹೊಂದಿವೆ ಮತ್ತು ಅಲ್ಟ್ರಾ ಹೈ ರೆಸಲ್ಯೂಶನ್ ಮತ್ತು ಸಂಯೋಜಿತ ಅವುಗಳು ಎಲೆಕ್ಟ್ರಿಕ್ ಅಕ್ಚುಯೆಟರ್ ಮತ್ತು ನ್ಯೂಮ್ಯಾಟಿಕ್ ಅಕ್ಚುಯೆಟರ್ ಸಂಯೋಜಿತ ಅನುಕೂಲಗಳನ್ನು ಸಹ ಹೊಂದಿವೆ ಈ ಎಲ್ಲಾ ಅಕ್ಚುಯೆಟರ್ಸ್ಗಳು ಸಾಮಾನ್ಯವಾಗಿ ಹೈಬ್ರಿಡ್ಗಳಾಗಿವೆ ಇದು ವಿದ್ಯುತ್ ನ್ಯೂಮ್ಯಾಟಿಕ್ ಮತ್ತು ವಿಭಿನ್ನ ಸಾಮರ್ಥ್ಯಗಳ ಯಾಂತ್ರಿಕ ಅಕ್ಚುಯೆಟರ್ಸ್ಗಳನ್ನು ಸಂಯೋಜಿಸುತ್ತದೆ ಆದ್ದರಿಂದ ಈ ಎಲ್ಲಾ ಸಾಮರ್ಥ್ಯಗಳು ಒಟ್ಟಿಗೆ ಸೇರಿಕೊಳ್ಳುತ್ತವೆ ಹೆಚ್ಚು ಆಗುತ್ತವೆ ಈ ಅಕ್ಚುಯೆಟರ್ಸ್ಗಳನ್ನು ಹೆಚ್ಚು ಸುಧಾರಿತ ಹೆಚ್ಚು ಶಕ್ತಿಶಾಲಿ ಮತ್ತು ನಿಖರವಾಗಿಸುತ್ತದೆ ಇವರು ಕೆಲವು ಅಕ್ಚುಯೆಟರ್ ತಯಾರಕರು ಆದ್ದರಿಂದ ಇದರೊಂದಿಗೆ ನಾವು ಉದ್ಯಮದ ಕೌಶಲ್ಯ ಸಂವೇದನೆ ಮತ್ತು ಕಾರ್ಯಸೂಚಿಯ ಉಪನ್ಯಾಸದ ಅಂತ್ಯಕ್ಕೆ ಬರುತ್ತೇವೆ ಮತ್ತು ನಾನು ಏನು ಮಾಡಿದ್ದೇನೆಂದರೆ ಈ ವಿಭಿನ್ನ ರೀತಿಯ ಉದ್ಯಮ ಪ್ರಮಾಣದ ಸೆನ್ಸರ್ಗಳನ್ನು ನಾನು ನಿಮಗೆ ತೋರಿಸಿದ್ದೇನೆ ನಾನು ಪಿಎಲ್ಸಿ ಎಸ್ಸಿಎಡಿಎ ಮತ್ತು ಅನುಗುಣವಾದ ವಾಸ್ತುಶಿಲ್ಪದ ಬಗ್ಗೆಯೂ ಮಾತನಾಡಿದ್ದೇನೆ ಈ ಕೆಲವು ಉಲ್ಲೇಖಗಳು ಇಲ್ಲಿವೆ ಇದು ನೀವು ಹೆಚ್ಚು ಆಸಕ್ತಿ ಹೊಂದಿದ್ದರೆ ನಾನು ಮಾತನಾಡಿದ ಪ್ರತಿಯೊಂದರ ಬಗ್ಗೆ ಇನ್ನಷ್ಟು ಆಳವಾಗಿ ಅಗೆಯಲು ಸಹಾಯ ಮಾಡುತ್ತದೆ ಆದ್ದರಿಂದ ಉದ್ಯಮ ದರ್ಜೆಯ ಸೆನ್ಸರ್ಗಳು ಮತ್ತು ಅಕ್ಚುಯೆಟರ್ಸ್ಗಳು ಹೆಚ್ಚಿನ ಅವಶ್ಯಕತೆಗಳನ್ನು ಹೊಂದಿವೆ ಎಂದು ಒಂದು ವಿಷಯವನ್ನು ನೆನಪಿಡಿ ಆದರೆ ಅದೇ ಸಮಯದಲ್ಲಿ ಅವು ಕಡಿಮೆ ವೆಚ್ಚದಲ್ಲಿ ಬರಬೇಕಾಗುತ್ತದೆ ನೀವು ಕಡಿಮೆ ವೆಚ್ಚದ ಸೆನ್ಸಾರ್ಗಳು ಮತ್ತು ಅಕ್ಚುಯೆಟರ್ಸ್ಗಳನ್ನು ಹೊಂದಿಲ್ಲದಿದ್ದರೆ ಕೈಗಾರಿಕೆಗಳಲ್ಲಿ ಸಹ ಅವುಗಳನ್ನು ನಿಯೋಜಿಸಲು ಯಾರೂ ಖರ್ಚು ಮಾಡುವುದಿಲ್ಲ ಏಕೆಂದರೆ ಕೈಗಾರಿಕೆಗಳಲ್ಲಿ ಈ ಸೆನ್ಸಾರ್ಗಳು ಮತ್ತು ಅಕ್ಚುಯೆಟರ್ಸ್ಗಳ ಬೆಲೆ ಹೆಚ್ಚಾಗುತ್ತಿದ್ದರೆ ಉತ್ಪನ್ನಗಳ ಬೆಲೆಯೂ ಪರೋಕ್ಷವಾಗಿ ಹೆಚ್ಚಾಗಲಿದೆ ಮತ್ತು ಅದು ಯಾವುದೇ ಕೈಗಾರಿಕೆಗಳು ಸುಲಭವಾಗಿ ಹೊಂದಲು ಬಯಸುವ ವಿಷಯವಲ್ಲ ಇವು ವಿಭಿನ್ನ ಉಲ್ಲೇಖಗಳು ಮತ್ತು ಇದರೊಂದಿಗೆ ನಾವು ಈ ಉಪನ್ಯಾಸದ ಅಂತ್ಯಕ್ಕೆ ಬರುತ್ತೇವೆ